ಸರಿ ಶುಭೋದಯ ಸಂಶೋಧನೆಗೆ ಪರಿಚಯದ ಈ MOOC ಕೋರ್ಸ್ಗೆ ಸುಸ್ವಾಗತ ಆದ್ದರಿಂದ ನನ್ನ ಹೆಸರು ಬಾಲಾಜಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದೇನೆ ನಾನು ಆಪ್ಟಿಮೈಜೇಷನ್ ಇ ವರ್ಗಾವಣೆ ಮತ್ತು ಸಂಖ್ಯಾತ್ಮಕ ಹವಾಮಾನ ಮುನ್ಸೂಚನೆಯಲ್ಲಿ ಪರಿಣತಿ ಹೊಂದಿದ್ದೇನೆ ಆದ್ದರಿಂದ ಈ ಎರಡು ಗಂಟೆಗಳಲ್ಲಿ ನಾವು ಸಂಶೋಧನಾ ಕ್ರಿಯೆಯ ಬಗ್ಗೆ ಮಾತನಾಡುತ್ತೇವೆ ಸೃಜನಶೀಲತೆ ಹೆಚ್ಚಾಗಿ ತಪ್ಪಾಗಿ ಗ್ರಹಿಸಲ್ಪಡುತ್ತದೆ ಅಥವಾ ಸರಿಯಾಗಿ ಅರ್ಥವಾಗುವುದಿಲ್ಲ ವಿಶೇಷವಾಗಿ ಎಂಜಿನಿಯರಿಂಗ್ನಲ್ಲಿ ಸಾಮಾನ್ಯವಾಗಿ ಜನರಿಗೆ ಸೃಜನಶೀಲತೆ ಬಹಳ ಕಡಿಮೆ ಎಂದು ಭಾವನೆ ಇದೆ ಆದ್ದರಿಂದ ನೀವು ಸೃಜನಶೀಲತೆ ಬಗ್ಗೆ ಮಾತನಾಡುವ ಕ್ಷಣ ನೀವು ಕಲೆಗಳ ಬಗ್ಗೆ ಮಾತನಾಡುತ್ತೀರಿ ನೀವು ಸಿನೆಮಾಗಳ ಬಗ್ಗೆ ಮಾತನಾಡುತ್ತೀರಿ ನೀವು ಸಂಗೀತದ ಬಗ್ಗೆ ಮಾತನಾಡುತ್ತೀರಿ ಆದರೆ ಇಂಜಿನಿಯರಿಂಗ್ನಲ್ಲಿ ಸೃಜನಶೀಲತೆ ಕೂಡ ಇದೆ ಮತ್ತು ಸಂಶೋಧನೆಯಲ್ಲಿ ನಾವು ಕಳೆದ ಕೆಲವು ಶತಮಾನಗಳಿಂದ ಅಭಿವೃದ್ಧಿಪಡಿಸಲಾಗಿರುವ ಸೃಜನಶೀಲತೆಯ ಈ ತತ್ವಗಳನ್ನು ಹೇಗೆ ಬಳಸಬಹುದೆಂಬುದನ್ನು ನಾವು ನೋಡಬೇಕು ಇದರಿಂದಾಗಿ ನಮ್ಮ ಸಂಶೋಧನೆಯು ಹೆಚ್ಚು ರೋಮಾಂಚನಕಾರಿ ಮತ್ತು ಅರ್ಥಪೂರ್ಣವಾಗಿ ಸರಿಹೊಂದುತ್ತದೆ ಆದ್ದರಿಂದ ಎರಡು ಉಪನ್ಯಾಸಗಳ ರೂಪರೇಖೆಯು ಕೆಳಕಂಡಂತಿರುತ್ತದೆ ಮೊದಲನೆಯದಾಗಿ ಸಂಪೂರ್ಣ ವೃತ್ತಿಪರ ಸಂಶೋಧಕನಾಗುವ ಗುಣಲಕ್ಷಣಗಳನ್ನು ನಾವು ನೋಡುತ್ತೇವೆ ನಂತರ ನಾವು ಸ್ಟರ್ನ್ಬರ್ಗ್ರ Sternbergs theory ಸೃಜನಶೀಲತೆಯ ಸಿದ್ಧಾಂತವನ್ನು ನೋಡುತ್ತೇವೆ ಅವರು ಯು ಎಸ್ನಲ್ಲಿ ಯೇಲ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ನಂತರ ನೊಬೆಲ್ ಪ್ರಶಸ್ತಿ ವಿಜೇತ ಹರ್ಬರ್ಟ್ ಸೈಮನ್ ಅವರ 10000 ಗಂಟೆಯ ನಿಯಮವನ್ನು ನೋಡುತ್ತೇವೆ ನಂತರ ಸಂಶೋಧನೆಯಲ್ಲಿ ಒತ್ತಡದ ಪಾತ್ರ ಏನು ನೀವು ಎಲ್ಲರೂ ಸಂಶೋಧನೆ ಮಾಡುತ್ತಿದ್ದೀರಿ ಆದ್ದರಿಂದ ನಿಸ್ಸಂಶಯವಾಗಿ ಒತ್ತಡವು ಸಂಶೋಧನೆಯ ಅವಿಭಾಜ್ಯ ಭಾಗವಾಗಿದೆ ನಾವು ಒತ್ತು ನೀಡಬೇಕಾಗಿದೆ ಆದರೆ ನಾವು ಹೆಚ್ಚು ಒತ್ತು ನೀಡಬಾರದು ಆದ್ದರಿಂದ ವೈದ್ಯಕೀಯದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಪೀಟರ್ ಮೆಡವಾರ್ 1960 ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು ಆದ್ದರಿಂದ ಸಂಶೋಧನಾ ಸಮಸ್ಯೆಗಳ ಕುರಿತು ಅವರ ಆಲೋಚನೆಗಳು ನಂತರ ನೊಬೆಲ್ ಪುರಸ್ಕೃತರ ಜೀವನದಿಂದ ನಾವು ಕಲಿತ ಪಾಠಗಳು ಯಾವುವು ನೀವು ನೊಬೆಲ್ ಪ್ರಶಸ್ತಿ ವಿಜೇತರ ಜೀವನವನ್ನು ನೋಡಿದರೆ ನಾವು ಕೆಲವು ಆಧಾರಗಳನ್ನು ತೆಗೆದುಕೊಳ್ಳಬಹುದೇ ನಾವು ಉತ್ತಮ ಪಾಠಗಳನ್ನು ಕಲಿಯಬಲ್ಲೆವು ಆದ್ದರಿಂದ ನಾವು ಉತ್ತಮ ಸಂಶೋಧಕರಾಗಬಹುದು ನಂತರ ಸೃಜನಾತ್ಮಕ ಎಂಜಿನಿಯರ್ ಅಥವಾ ಸಂಶೋಧಕರ ಲಕ್ಷಣಗಳು ತದನಂತರ ಸಾರಾಂಶ ಮತ್ತು ಸೃಜನಾತ್ಮಕತೆಯನ್ನು ಸುಧಾರಿಸುವ ವಿಧಾನಗಳನ್ನು ನಾವು ನೋಡುತ್ತೇವೆ ದಿನದ ಅಂತ್ಯದಲ್ಲಿ ಈ ಜನರೆಲ್ಲರೂ ಶ್ರೇಷ್ಠರಾಗಿದ್ದಾರೆಂದು ಹೇಳುವಲ್ಲಿ ಯಾವುದೇ ಅಂಶಗಳಿಲ್ಲ ಈ ಜನರು ಎಲ್ಲರಿಗೂ ಒಳ್ಳೆಯವರಾಗಿದ್ದಾರೆ ಅವರು ಅದ್ಭುತರಾಗಿದ್ದಾರೆ ಅವರ ಜೀವನದಿಂದ ನಾವು ಕೆಲವು ಪಾಠಗಳನ್ನು ಕಲಿಯಬಹುದೇ ನಾವು ಕೂಡ ಸುಧಾರಿಸಬಹುದೇ ಸರಿ ಪಿಎಚ್ಡಿ ಎಂದರೇನು ಹಗುರವಾದ ಧಾಟಿಯಲ್ಲಿ ಆದ್ದರಿಂದ y ಆಕ್ಸಿಸ್ ಆರ್ಡಿನೇಟ್ ನಿಮಗೆ ತಿಳಿದಿರುವ ಮತ್ತು abscissa ಅಥವಾ x ಅಕ್ಷವು ನಿಮಗೆ ಎಷ್ಟು ತಿಳಿದಿದೆ ಎಂಬುದು ಸರಿಯಾಗಿಯೆ ಆದ್ದರಿಂದ ನೀವು ಪದವಿಪೂರ್ವ ವಿದ್ಯಾರ್ಥಿಯಾಗಿದ್ದರೆ ನೀವು ಬಹುತೇಕ ಎಲ್ಲದರ ಬಗ್ಗೆ ಏನಾದರೂ ತಿಳಿದುಕೊಳ್ಳುತ್ತೀರಿ ಆದರೆ ನೀವು ಎಲ್ಲವನ್ನೂ ಸರಿಯಾಗಿ ತಿಳಿದುಕೊಳ್ಳುತ್ತೀರಿ ಮತ್ತು ನೀವು ಮಾಸ್ಟರ್ಸ್ ಮಟ್ಟಕ್ಕೆ ಬಂದಾಗ ನೀವು ಏನನ್ನಾದರೂ ತಿಳಿದುಕೊಳ್ಳಬೇಕು ನೀವು ಅನೇಕ ವಿಷಯಗಳ ಬಗ್ಗೆ ಸಮಂಜಸವಾಗಿ ಸಾಕಷ್ಟು ತಿಳಿದುಕೊಳ್ಳುತ್ತೀರಿ ಮತ್ತು ನಿಧಾನವಾಗಿ ನಿಮ್ಮ ವಿಶ್ವಾಸವು ಕಡಿಮೆಯಾಗುತ್ತದೆ ನೀವು ಆಳವಾದ ಯಾವುದನ್ನಾದರೂ ತಿಳಿದಿರಲಿ ಅಥವಾ ಇಲ್ಲವೇ ಎಂಬುದು ನಿಮಗೆ ನಿಸ್ಸಂದೇಹವಾಗಿ ತಿಳಿದಿದೆ ಅದು ಮಾಸ್ಟರ್ಸ್ನ ಪರಿಸ್ಥಿತಿ ಅದು Ph D ಗೆ ಬಂದಾಗ ನಿಮಗೆ ಬಹಳಷ್ಟು ತಿಳಿದಿದೆ ಬಹಳ ಕಿರಿದಾದ ಸಂಶೋಧನೆಯ ಬಗ್ಗೆ ನಿಮಗೆ ತಿಳಿದಿದೆ ನೀವು ಸಂಪೂರ್ಣ ವೃತ್ತಿಪರ ಸಂಶೋಧಕರಾದಾಗ ನೀವು ಸಂಪೂರ್ಣವಾಗಿ ಏನನ್ನೂ ತಿಳಿದಿಲ್ಲ ಆದ್ದರಿಂದ ತಮಾಷೆಯಾಗಿ ಆಗಾಗ್ಗೆ ಇದು ಘಾತೀಯ ಕಾನೂನು ಅಥವಾ ವಿಲೋಮ ಕಾನೂನು ಎಂದು ಉಲ್ಲೇಖಿಸುತ್ತದೆ ಟೆಕ್ ಅನ್ನು ಪಡೆದಾಗ ಎಲ್ಲವನ್ನೂ ನೀವು ತಿಳಿದಿರುವಿರಿ ಎಂದು ನೀವು ಭಾವಿಸಿದರೆ ನೀವು ಏನನ್ನಾದರೂ ತಿಳಿದಿರುವಿರಿ ಎಂದು ನೀವು ಅನುಮಾನಿಸಲು ಪ್ರಾರಂಭಿಸಿದರೆ ನೀವು ಮಾಸ್ಟರ್ಸ್ ಪಡೆಯುತ್ತೀರಿ ಆದರೆ ನಿಮಗೆ ಏನೂ ಗೊತ್ತಿಲ್ಲ ಎಂದು ನಿಮಗೆ ಮನವರಿಕೆಯಾದರೆ ಇತರರಿಗೆ ಕೂಡಾ ಏನೂ ಗೊತ್ತಿಲ್ಲ ಎಂದು ನಿಮಗೆ ಮನವರಿಕೆಯಾದರೆ ನಂತರ ನೀವು ಪಿಎಚ್ಡಿ ಅನ್ನು ಪಡೆದುಕೊಳ್ಳುತ್ತೀರಿ ನೀವು ಎಲ್ಲರಿಗೂ ತಿಳಿದಿಲ್ಲವೆಂದು ನಿಮಗೆ ಮನವರಿಕೆಯಾದರೆ ನಿಮಗೆ ತಿಳಿದಿಲ್ಲವೆಂಬುದು ನಿಮಗೆ ಮನವರಿಕೆಯಾದರೆ ನಿಮ್ಮ ಎಲ್ಲ ಜೀವಿತಾವಧಿಯಲ್ಲಿಯೂ ಸಹ ನಿಮಗೆ ಮನವರಿಕೆಯಾದರೆ ನೀವು ಎಲ್ಲವನ್ನೂ ತಿಳಿದಿರುವಿರಿ ಎಂದು ನೀವು ಮನವರಿಕೆ ಮಾಡಿದರೆ ಕೊನೆಯ ಹಂತವು ಇರುತ್ತದೆ ಯಾರೂ ನಿಮಗೆ ನಿಜವಾಗಿ ಗೊತ್ತಿಲ್ಲವೆಂದು ಯಾರೂ ಕಂಡುಹಿಡಿಯಲು ಸಾಧ್ಯವಿಲ್ಲ ಆಗ ನೀವು ಪ್ರೊಫೆಸರ್ ಆಗಬಹುದು ನಾನು ಗಾಳಿಯಲ್ಲಿದ್ದೇನೆಂದು ತಿಳಿದಿದ್ದೇನೆ ಸರಿ ಆದ್ದರಿಂದ ಇದು ಕಥೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ಇದು ಬಹುತೇಕ ಏನೂ ಇಷ್ಟವಿಲ್ಲ ನೀವು ನಿರ್ದಿಷ್ಟ ಸಮಸ್ಯೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಸೌರ ಶಕ್ತಿಯು ಮತ್ತು ಪ್ಯಾರಾಬೊಲಿಕ್ ಸೌರ ಸಂಗ್ರಾಹಕನಂತೆಯೇ ಈ ವಿಷಯವು ನೀವು ಕೇಂದ್ರೀಕರಿಸಲು ಗಮನವನ್ನು ಕೇಂದ್ರೀಕರಿಸಲು ಮತ್ತು ಸರಿಹೊಂದುವಂತೆ ಬಯಸುತ್ತೀರಿ ಆದ್ದರಿಂದ ಕೆಲವೊಮ್ಮೆ ನಿಸ್ಸಂದೇಹವಾಗಿ ನೀವು ತುಂಬಾ ಮುಂದುವರಿಯುವಾಗ ನೀವು ಆಳವಾದ ಮಟ್ಟವನ್ನು ಪಡೆಯುವಾಗ ನೀವು ಇತರ ವಿಷಯಗಳನ್ನು ಮತ್ತು ಎಲ್ಲವನ್ನೂ ಮರೆತುಬಿಡುತ್ತೀರಿ ಆದರೆ ಇಡೀ ವಿಧಾನವು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ನಿಮ್ಮ ಸ್ಪಷ್ಟತೆ ನೀವು ಅನೇಕ ವರ್ಷಗಳಿಂದ ತಪಸ್ ಅನ್ನು ಮಾಡುತ್ತಿದ್ದೀರಿ ನೀವು ಅದನ್ನು ಹೆಚ್ಚು ಆಳವಾಗಿ ಪಡೆಯುತ್ತೀರಿ ಆದರೆ ಆ ಆಳದ ಮೂಲಕ ದರ್ಶನ ಅಥವಾ ದೃಷ್ಟಿ ಬರುತ್ತದೆ ನಂತರ ಇತರ ವಿಷಯಗಳಿಗೆ ವಿಸ್ತರಿಸುವ ನಿಮ್ಮ ಸಾಮರ್ಥ್ಯವು ತೀವ್ರವಾಗಿ ಸುಧಾರಿಸುತ್ತದೆ ನೀವು ಸಂಶೋಧನೆ ಮಾಡುತ್ತಿಲ್ಲವಾದರೆ ಅದು ನಿಮಗೆ ಸಿಗುವುದಿಲ್ಲ ಆದ್ದರಿಂದ ಆಳವಾದ ಮೂಲಕ ಗ್ರಹಿಸುವ ನಿಮ್ಮ ಸಾಮರ್ಥ್ಯ ಇತರ ವಿಷಯಗಳನ್ನು ಸುಧಾರಿಸುತ್ತದೆ ಎಂದು ಅರ್ಥಮಾಡಿಕೊಳ್ಳಿ ನಾವು ಆಳದಿಂದ ಅಗಲವನ್ನು ಪಡೆಯುತ್ತೇವೆ ಅದಕ್ಕಾಗಿಯೇ ನಿಮ್ಮ Ph ಅನ್ನು ಒಮ್ಮೆ ನೀವು ಹೊಂದಿದಲ್ಲಿ ಒಮ್ಮೆ ನೀವು ಈ ಪ್ರಕ್ರಿಯೆಯ ಮೂಲಕ ಹೋದ ನಂತರ ನೀವು ಮೆಚ್ಚುವ ಸಾಮರ್ಥ್ಯವನ್ನು ವಿದ್ಯುತ್ ಎಂಜಿನಿಯರಿಂಗ್ನಲ್ಲಿ ಪ್ರಸ್ತುತಿಯಲ್ಲಿ ನೀವು ಕುಳಿತುಕೊಳ್ಳಬಹುದು ಯಾಕೆಂದರೆ ನೀವು ಎಲ್ಲರೂ ಯಾಂತ್ರಿಕ ಇಂಜಿನಿಯರಿಂಗ್ನಲ್ಲಿರುತ್ತಾರೆ ನೀವು ಎಲೆಕ್ಟ್ರಿಕಲ್ ಮೆಟಲರ್ಜಿ ಸಾಮಗ್ರಿಗಳ ಮೇಲೆ ಪ್ರಸ್ತುತಿಯಲ್ಲಿ ಕುಳಿತುಕೊಳ್ಳಬಹುದು ಯಾವುದೇ ನಂತರ ಬೇಗನೆ ನಿಮಗೆ ಸಾಧ್ಯವಾಗುತ್ತದೆ ಯಾರಾದರೂ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ನೀವು ಗ್ರಹಿಸಲು ಸಾಧ್ಯವಾಗುತ್ತದೆ ಹಗುರವಾದ ಧಾಟಿಯಲ್ಲಿ ಸರಿ ಯಾರೊಬ್ಬರು ಅವರ ಪಿಎಚ್ಡಿ ಮೇಲೆ ಸಾಕಷ್ಟು ವರ್ಷಗಳನ್ನು ತೆಗೆದುಕೊಂಡಿದ್ದಾರೆ 7 ಅಥವಾ 8 ವರ್ಷ ಅವರು ಗಡ್ಡವನ್ನು ಸರಿಯಾಗಿ ಬೆಳೆಯುತ್ತಿದ್ದಾರೆ ಅವರು ಜ್ಯೋತಿಷಿ ಮತ್ತು ಪಾಮ್ಲಿಸ್ಟ್ಗೆ ಹೋಗುತ್ತಿದ್ದಾರೆ ಅವನು ನನ್ನ ಕೈಯಲ್ಲಿ ನೋಡಲು ದಯವಿಟ್ಟು ಹೇಳುತ್ತಿದ್ದೇನೆ ದಯವಿಟ್ಟು ನನ್ನ ಪಿಎಚ್ಡಿ ಪಡೆದಾಗ ನನಗೆ ಹೇಳಿ ನಿಮ್ಮ ಕೈ ನೋಡಿದಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಒಬ್ಬರು ಹೇಳುತ್ತಾರೆ ದಯವಿಟ್ಟು ನಿಮ್ಮ ಮಾರ್ಗದರ್ಶಿ ತರಲು ನಾನು ಅವನ ಕೈಯನ್ನು ನೋಡಲು ಬಯಸುತ್ತೇನೆ ಆದ್ದರಿಂದ ಇವುಗಳು ಹಗುರವಾದ ರಕ್ತನಾಳಗಳಲ್ಲಿವೆ ಇದೀಗ ಇದು ಕೂಡಾ ಸೂಪರ್ ನೀವು ಪಾಯಿಂಟ್ ಪಡೆಯುತ್ತೀರಾ ABAB ಎಂದು ಅವರು ಸರಿ ವಿಸ್ತರಿಸುತ್ತಿದ್ದಾರೆ ಇದು ತ್ರಿಕೋನಮಿತಿ ಸಮಸ್ಯೆಯಲ್ಲಿ ಒಂದು ಉದಾಹರಣೆಯಾಗಿದೆ ಅಲ್ಲಿ ಇದು 3 ಸೆಂಟಿಮೀಟರ್ಗಳು ಇದು 4 ಸೆಂಟಿಮೀಟರ್ ಆಗಿದೆ X ಹುಡುಕಿ x 9 16 25 ರ ಮೂಲವಾಗಿದೆ ಅವನು ಇಲ್ಲಿ ಹೇಳುತ್ತಾನೆ ಆದ್ದರಿಂದ ನೀವು ಯೋಚಿಸಿದ್ದೀರಾ ಆದ್ದರಿಂದ ಪರೀಕ್ಷೆಯಲ್ಲಿ ಪೀಟರ್ ಯಾವ ದರ್ಜೆಯನ್ನು ಪಡೆದಿರುತ್ತಾನೆ ಎಂದು ನೀವು ಚೆನ್ನಾಗಿ ಊಹಿಸಬಹುದು ಇದು ಸೃಜನಶೀಲತೆಯ ಒಂದು ತ್ವರಿತ ಇವುಗಳು ಸೃಜನಶೀಲತೆಯ ನಿದರ್ಶನಗಳಾಗಿವೆ ಆದರೆ ನಾವು ಇದನ್ನು ನೋಡುತ್ತಿಲ್ಲ ನಾವು ಗಂಭೀರವಾದ ಸೃಜನಶೀಲತೆಯನ್ನು ಸರಿಯಾಗಿ ನೋಡುತ್ತಿದ್ದೇವೆ ಆದ್ದರಿಂದಇದು ಸಮಯದೊಂದಿಗೆ ಸಾಮೂಹಿಕ ವ್ಯತ್ಯಾಸ ಎಂದು ನಿಮಗೆ ತಿಳಿದಿದೆ ಇದು ಸ್ಪಷ್ಟವಾಗಿ ಕ್ಷೀಣಿಸುತ್ತಿದೆ ಈ ಹುಡುಗನಿಗೆ ಅದರ ಬಗ್ಗೆ ಏನೂ ತಿಳಿದಿಲ್ಲ ಜನರು ಅನೇಕ ಬಾರಿ ತಿಳಿದಿದ್ದಾರೆ ನಂತರ ಅವರು ವಿವರಿಸುವ ರೀತಿ ಪ್ರಾರಂಭವಾಗುತ್ತದೆ ಇದು ಕೊನೆಯಲ್ಲಿ ಹೆಚ್ಚಿನ ಬಿಟ್ ಮತ್ತು ಸಾಕಷ್ಟು ಫ್ಲಾಟ್ ನೇರ ಬಿಟ್ ಕಡೆಗೆ ಕಲಾತ್ಮಕವಾಗಿ ಸಂತೋಷದ ಇಳಿಜಾರು ವಕ್ರಾಕೃತಿಗಳು ನಿಜವಾದ ಗ್ರಾಫ್ ಸ್ವತಃ ಕೆಳಗಿನ ಎಡಭಾಗದಲ್ಲಿ ಎರಡು ನೇರ ಸಾಲುಗಳನ್ನು ಒಟ್ಟುಗೂಡಿಸುತ್ತದೆ ಮತ್ತು ಅದು ಎಲ್ಲವನ್ನೂ ಒಳಗೊಂಡಿದೆ ಇದರರ್ಥ ಅವರು ಈ ರೇಖೆಯ ಬಗ್ಗೆ ಏನೂ ತಿಳಿದಿಲ್ಲ ಇದು ಮೂಲಭೂತವಾಗಿ ಒಂದು y ಆಗಿರುತ್ತದೆ ಮತ್ತು ಮೈನಸ್ ಬಿಕ್ಸ್ ರೀತಿಯ ಕರ್ವ್ ಸರಿಗೆ ಇ ಸರಿ ಆದ್ದರಿಂದ ಇದು ಮೊದಲನೆಯ ವ್ಯವಸ್ಥೆಯನ್ನು ಸರಿಯಾಗಿ ತಂಪಾಗಿಸುವ ಒಂದು ಘಾತಕ ಕ್ಷೀಣಿಸುವ ಕರ್ವ್ ಶೀತ ವಾತಾವರಣದಲ್ಲಿ ಬಿಸಿಯಾದ ವಸ್ತು ಇದ್ದರೆ ನಾವು ಶಾಖ ವರ್ಗಾವಣೆಯನ್ನು ನೋಡುತ್ತೇವೆ ಆರಂಭದಲ್ಲಿ ದೇಹ ಮತ್ತು ಸುತ್ತಮುತ್ತಲಿನ ನಡುವಿನ ಉಷ್ಣಾಂಶದ ವ್ಯತ್ಯಾಸವು ತುಂಬಾ ಹೆಚ್ಚಾಗಿರುತ್ತದೆ ಆದ್ದರಿಂದ ಇದು ತುಂಬಾ ವೇಗವಾಗಿ ತಣ್ಣಗಾಗುತ್ತದೆ ನಂತರ ಡ್ರೈವಿಂಗ್ ತಾಪಮಾನ ವ್ಯತ್ಯಾಸವು ಕೆಳಗೆ ಬರುತ್ತದೆ ಆದ್ದರಿಂದ ನಿಧಾನವಾಗಿ ತಂಪುಗೊಳಿಸುವಿಕೆಯು ಕಡಿಮೆಯಾಗುತ್ತದೆ ಅಸಂಸ್ಕೃತವಾಗಿ ಇದು ತಲುಪುತ್ತದೆ ಅಸಂಪಾತದಿಂದ ಇದು ಸುತ್ತುವರಿದ ತಾಪಮಾನವನ್ನು ತಲುಪುತ್ತದೆ ಕಲಿಕೆಯು ಅದನ್ನೇ ಇಷ್ಟಪಡುತ್ತದೆ ಕಲಿಕೆಯು ವಿಲೋಮವನ್ನು ಈ ವಿಷಯವನ್ನು ಅನುಸರಿಸುತ್ತದೆ ಇದು ಇದಕ್ಕೆ ವಿರುದ್ಧವಾಗಿರುತ್ತದೆ ಆರಂಭದಲ್ಲಿ Ph ಗೆ ಅನ್ವಯವಾಗುವ ಸ್ಫೋಟಕ ಕಲಿಕೆಯು ಇರುತ್ತದೆ ಸಹ ಆರಂಭದಲ್ಲಿ ನೀವು ಬಹಳಷ್ಟು ವಿಷಯಗಳನ್ನು ಕಲಿಯುತ್ತೀರಿ 6 ವರ್ಷಗಳ ನಂತರ 7 ವರ್ಷಗಳು 8 ವರ್ಷಗಳು ಕಲಿಕೆಯು ಬಹಳ ಚಪ್ಪಟೆಯಾಗಿ ಪರಿಣಮಿಸುತ್ತದೆ ನಂತರ ಅದು ಸರಿಯಾಗಿ ಹೋಗಲು ಸಮಯ ಏಕೆಂದರೆ ನೀವು ಅನೇಕ ವರ್ಷಗಳನ್ನು ಕಳೆಯುತ್ತಿದ್ದರೂ ಸರಿ ಅದು ಸ್ಯಾಚುರೇಟೆಡ್ ಆಗಿರುತ್ತದೆ ಆದ್ದರಿಂದ ಇದು ವಿಲೋಮವಾಗಿರುತ್ತದೆ ಅದು ಹೇಗೆ ಎಂದು ಚೆನ್ನಾಗಿ ಊಹಿಸಬಹುದು ಇದು ex ವಕ್ರರೇಖೆ ಈಗ ನಾವು ಇಲ್ಲಿ ಏನೋ ಬರೆಯುವಂತಹ ಸೃಜನಾತ್ಮಕತೆಯ ಬಗ್ಗೆ ಮಾತನಾಡುವುದಿಲ್ಲ ಮೋಜಿಗಾಗಿ ಯಾರಾದರೂ ಏನನ್ನಾದರೂ ಮಾಡುತ್ತಾರೆ ಆದರೆ ನಾವು ಕೆಲವು ಗಂಭೀರ ಸೃಜನಾತ್ಮಕತೆಯನ್ನು ನೋಡುತ್ತಿದ್ದೇವೆ ನಾವು ಸಂಪೂರ್ಣವಾಗಿ ವೃತ್ತಿಪರ ಸಂಶೋಧಕರಾಗುವುದು ಹೇಗೆ ನೋಡಿ ನೀವು ಅದನ್ನು ಹೇಳುತ್ತಿದ್ದರೆ ನೀವು ವೃತ್ತಿಪರ ಸಂಶೋಧಕ ಎಂದು ನೀವು ಹೇಳುತ್ತಿದ್ದರೆ ನಿಮ್ಮಿಂದ ಏನು ನಿರೀಕ್ಷಿಸಲಾಗಿದೆ ನಮ್ಮ ಗೆಳೆಯರು ಕೇಳಲು ಬಯಸುತ್ತೇವೆ ಎಂದು ಹೇಳಲು ನಮಗೆ ಏನಾದರೂ ಇದೆ ಅದು ತುಂಬಾ ಮುಖ್ಯವಾಗಿದೆ ನಾನೊಬ್ಬ ಮಹಾನ್ ಸಂಶೋಧಕನೆಂದು ಹೇಳಿಕೊಳ್ಳುವಲ್ಲಿ ನಾವು ಸಾಧ್ಯವಿಲ್ಲ ನಾನು ಒಬ್ಬ ಮಹಾನ್ ಸಂಶೋಧಕ ಅಂತರಾಷ್ಟ್ರೀಯ ಸಭೆಯಲ್ಲಿ ಅಂತರಾಷ್ಟ್ರೀಯ ಸಭೆಯಲ್ಲಿ ಅದು ASME ಅಥವಾ IEEE ಆಗಿದೆ ನೀವು ಪ್ರಮುಖ ಟಿಪ್ಪಣಿ ಉಪನ್ಯಾಸ ನೀಡಲು ಆಹ್ವಾನಿಸಲ್ಪಟ್ಟಿದ್ದೀರಾ ನೂರಾರು ಜನರು ಕುಳಿತುಕೊಳ್ಳಲು ಮತ್ತು ನಿಮ್ಮನ್ನು ಕೇಳಲು ಸಿದ್ಧರಾಗಿದ್ದಾರೆ ಅವರು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಿಮಗೆ ನೀಡುತ್ತಾರೆಯೇ ನಾವು ಆ ಮಟ್ಟಕ್ಕೆ ಬರಬೇಕು ನಾನು ಶ್ರೇಷ್ಠನೆಂದು ಹೇಳುವಲ್ಲಿ ಯಾವುದೇ ಅರ್ಥವಿಲ್ಲ ನಾನು ಶ್ರೇಷ್ಠ ಅದು ಕೆಲಸ ಮಾಡುವುದಿಲ್ಲ ಮತ್ತು ಆ ಪೀರ್ ಗುಂಪು ನಿಜವಾಗಿಯೂ ಅಂತರರಾಷ್ಟ್ರೀಯವಾಗಿರಬೇಕು ಇದು ಚೆನ್ನೈ 36 ಅಥವಾ ಚೆನ್ನೈ 20 ಅಥವಾ ಕೊಯಮತ್ತೂರು ಅಥವಾ ನಾಗಪಟ್ಟಣಂ ಅಥವಾ ವಿಶಾಖಪಟ್ಟಣಂನಲ್ಲಿ ಮಾತ್ರ ಅಥವಾ ಪೀರ್ ಗುಂಪಿನಲ್ಲಿ ಇರಬಾರದು ಆ ಪೀರ್ ಗುಂಪು ನಿಜವಾಗಿಯೂ ಅಂತರರಾಷ್ಟ್ರೀಯವಾಗಿರಬೇಕು 10 ದೊಡ್ಡ ತಜ್ಞರು ಇದ್ದರೆ ರೊಬೊಟಿಕ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯಲ್ಲಿ 10 ದೊಡ್ಡ ತಜ್ಞರು ಇದ್ದರೆ ನೀವು 10 ರಲ್ಲಿ ಒಬ್ಬರಾಗಿದ್ದರೆ ನೀವು 20 ರಲ್ಲಿ ಒಬ್ಬರಾಗಿದ್ದರೆ ನಾವು ಆಸಕ್ತಿಯನ್ನು ಬಯಸುವಿರಿ ಅದು ನಾವು ಅಲ್ಲಿಗೆ ಹೋಗಬೇಕಾದದ್ದು ಆದ್ದರಿಂದ ಇದನ್ನು ಮಾಡಲು ನಮ್ಮ ವಿಷಯದ ಆಜ್ಞೆಯು ಇದಕ್ಕೆ ಅಗತ್ಯವಾಗಿರುತ್ತದೆ ಆದ್ದರಿಂದ ರೋಮ್ ಅನ್ನು ಒಂದು ದಿನದಲ್ಲಿ ನಿರ್ಮಿಸಲಾಗಲಿಲ್ಲ ನಿಮಗೆ ಈ ರಾತ್ರಿ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ನೆನೆಯುವುದು ಅಗತ್ಯವಾಗಿರುತ್ತದೆ ಈ ಸ್ಥಾನಕ್ಕೆ ಸರಿಹೊಂದುವಂತೆ ಹಲವು ವರ್ಷಗಳು ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ನೊಬೆಲ್ ಬೆಲೆಯನ್ನು ಅಪ್ಸ್ಟಾರ್ಟ್ಸ್ಗೆ ನೀಡಲಾಗುವುದಿಲ್ಲ ನಿಮ್ಮ Ph ಅನ್ನು ನೀವು ಮುಗಿಸಿದ ನಂತರ ನಿಮಗೆ ಆಸಕ್ತಿದಾಯಕ ಏನೋ ಕಂಡುಬಂದಿದೆ 5 ವರ್ಷಗಳ ನಂತರ ಅವರು ನೊಬೆಲ್ ಪ್ರಶಸ್ತಿಯನ್ನು ನೀಡುವುದಿಲ್ಲ ಮೊದಲನೆಯದು ನೊಬೆಲ್ ಬೆಲೆಯನ್ನು ಗೆಲ್ಲಲು ನೀವು ಸುದೀರ್ಘ ಜೀವನವನ್ನು ಹೊಂದಿರಬೇಕು ನೀವು 25 30 ಅಥವಾ 35 ರ ವಯಸ್ಸಿನಲ್ಲಿ ಕಾಣಿಸಿಕೊಂಡಿದ್ದರಿಂದ ಅವರು 20 ಅಥವಾ 30 ವರ್ಷಗಳವರೆಗೆ ಕಾಯುತ್ತಿದ್ದಾರೆ ಆದ್ದರಿಂದ ನೀವು 20 30 ವರ್ಷಗಳ ಹಿಂದೆಯೇ ಹೇಳಿದ್ದನ್ನು ಇತರರು ಕಂಡುಹಿಡಿಯಲು ಮತ್ತು ಸಾಬೀತುಪಡಿಸಲು ಅಥವಾ ನೀವು ಹೇಳಿದ ಯಾವುದೇ ವಿಷಯವನ್ನು ನಿರಾಕರಿಸುವ ಅವಕಾಶವಿದೆ ಆದ್ದರಿಂದ ಯಾವುದೇ ಸಿದ್ಧಾಂತ ನೀವು ರಚಿಸಿದ ಯಾವುದೇ ಪ್ರಾಯೋಗಿಕ ಫಲಿತಾಂಶಗಳು ಸಮಯದ ಪರೀಕ್ಷೆಯನ್ನು ಸರಿದೂಗಿಸಿವೆ ಏಕೆಂದರೆ ಸಮಯವು ಹಿಂಸಾತ್ಮಕ ಟೊರೆಂಟ್ ಆಗಿದೆ ಆದ್ದರಿಂದ ಸಮಯಕ್ಕೆ ಮುಂದೂಡಲ್ಪಟ್ಟಿರುವ ಅನೇಕ ವಿಷಯಗಳಿವೆ ಆದ್ದರಿಂದ ನಿಮ್ಮ ಫಲಿತಾಂಶಗಳು ಸಾಕಷ್ಟು ಶೆಲ್ಫ್ ಜೀವಿತಾವಧಿಯನ್ನು ಹೊಂದಿದ್ದು 20 ವರ್ಷ ಅಥವಾ 30 ವರ್ಷಗಳ ನಂತರ ಜನರು ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿ ಇರಬೇಕು ನನ್ನ ಪ್ರಕಾರ ಯಾವುದೇ ಕಾಗದವು ಬಂದಿಲ್ಲ ನೀವು ರಚಿಸಿದ ನಿಖರತೆ ಯಾವುದೇ ತಪ್ಪಾಗಿದೆ ಮತ್ತು ಅವರು ನಿಮಗೆ ಸಿಕ್ಕಿದ್ದಕ್ಕಿಂತ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತಿದ್ದಾರೆ ಮತ್ತು ಕೆಲವು ವರ್ಷಗಳ ನಂತರ ನೀವು ಉತ್ತಮ ಕಂಪ್ಯೂಟರ್ಗಳನ್ನು ಹೊಂದಿರಬಹುದು ನೀವು ಉತ್ತಮ ಪ್ರಾಯೋಗಿಕ ವಿಧಾನವನ್ನು ಹೊಂದಿರಬಹುದು ಇದರಿಂದಾಗಿ ನೀವು ಕೆಲವು ಶೇಕಡಾವಾರು ಸುಧಾರಣೆಗಳನ್ನು ಪಡೆಯಬಹುದು ಆದರೆ ಯಾರಾದರೂ ಆಮೂಲಾಗ್ರವಾಗಿ ವಿಭಿನ್ನ ಫಲಿತಾಂಶಗಳನ್ನು ಪಡೆಯುತ್ತಿದ್ದರೆ ಮತ್ತು ಅವರು ನಿಮ್ಮ ಸಂಶೋಧನೆಗಳಿಗೆ ಸ್ಪರ್ಧಿಸುತ್ತಾರೆ ನಂತರ ಅದು ಏನಾಗುತ್ತದೆ ಅಂದರೆ ಸಮಸ್ಯೆಯನ್ನು ಬಗೆಹರಿಸಲಾಗುವುದಿಲ್ಲ ಸಮಸ್ಯೆಯನ್ನು ಇನ್ನೂ ಇತ್ಯರ್ಥಗೊಳಿಸದಿದ್ದಲ್ಲಿ ಮತ್ತಷ್ಟು ತನಿಖೆಗಾಗಿ ಇದು ಈಗಲೂ ತೆರೆದ ಸಮಸ್ಯೆಯಾಗಿದೆ ಆದ್ದರಿಂದ ನೀವು ಕ್ಷೇತ್ರದಲ್ಲಿ ಸೂಕ್ತ ಕೌಶಲ್ಯಗಳ ಪಾಂಡಿತ್ಯ ಹೊಂದಬೇಕು ನಿಮ್ಮ ಕ್ಷೇತ್ರದಲ್ಲಿನ ಎಲ್ಲಾ ತಂತ್ರಗಳ ಪಾಂಡಿತ್ಯವನ್ನು ನೀವು ಹೊಂದಿರಬೇಕು ಉದಾಹರಣೆಗೆ ಇದು ಥರ್ಮಲ್ ಸೈನ್ಸ್ ಆಗಿದ್ದರೆ ನೀವು ವಿಶ್ಲೇಷಣಾ ತಂತ್ರಗಳ ಪಾಂಡಿತ್ಯವನ್ನು ಹೊಂದಿರಬೇಕು ನೀವು ಸಂಖ್ಯಾತ್ಮಕ ತಂತ್ರಗಳ ಪಾಂಡಿತ್ಯವನ್ನು ಹೊಂದಿರಬೇಕು ನೀವು ಪ್ರಾಯೋಗಿಕ ತಂತ್ರಗಳ ಪಾಂಡಿತ್ಯ ಹೊಂದಿರಬೇಕು ಏಕೆಂದರೆ ನಿಮ್ಮ ಸುದೀರ್ಘ ಜೀವನದಲ್ಲಿ ನೀವು ಕೇವಲ ವಿಶ್ಲೇಷಣಾತ್ಮಕ ವ್ಯಕ್ತಿಯಾಗಿ ಉಳಿಯಲು ಸಾಧ್ಯವಿಲ್ಲ ಏಕೆಂದರೆ ವಿಶ್ಲೇಷಣಾತ್ಮಕ ತನಿಖೆಗೆ ಅವುಗಳು ಸಾಲ ನೀಡುವಂತಹ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ ಐವತ್ತರ ಮತ್ತು ಅರವತ್ತರ ದಶಕದಲ್ಲಿ ನೀವು ಆವೇಗ ಅವಿಭಾಜ್ಯ ವಿಧಾನವನ್ನು ಮಾಡಬಹುದು ಈ ಅವಿಭಾಜ್ಯ ವಿಧಾನ ಅಂದಾಜು ಪ್ರತಿಬಂಧಕ ವಿಧಾನ ಮತ್ತು ಎಲ್ಲಾ ಹೋಲಿಕೆಯ ರೂಪಾಂತರ ಮತ್ತು ಎರಡು ಮೂಲ ಆಲ್ಫಾ ಟಿ ಯಿಂದ ಸಮಾನವಾದವುಗಳೆಂದರೆ ಎಲ್ಲಾ ರೀತಿಯ ರೀತಿಯ ವಿಷಯಗಳು ಅವರು ಕೆಳಗಿಳಿದ ಆ ವಿಧಾನವನ್ನು ಬಳಸಿಕೊಂಡು ಪರಿಹರಿಸಿದರು ಆದ್ದರಿಂದ ವಿಶ್ಲೇಷಣಾತ್ಮಕ ವಿಧಾನಗಳು ಕೆಲವು ಸ್ಥಳವನ್ನು ಹೊಂದಿವೆ ಆದರೆ ಈಗಲೂ ನೀವು ಒಂದು ಬುಟ್ಟಿಯಲ್ಲಿ ನಿಮ್ಮ ಎಲ್ಲಾ ಮೊಟ್ಟೆಗಳನ್ನು ಹಾಕಬಾರದು ಒಂದು ಮೊಟ್ಟೆ ಹಾಳಾಗಿದ್ದರೆ ಎಲ್ಲಾ ಮೊಟ್ಟೆಗಳು ಹಾಳಾಗುತ್ತವೆ ಅಂತೆಯೇ ನಿಮ್ಮ ಸಂಪೂರ್ಣ ವೃತ್ತಿಜೀವನವನ್ನು ವಿಶ್ಲೇಷಣಾತ್ಮಕ ವಿಧಾನದಲ್ಲಿ ಹೂಡಿಕೆ ಮಾಡಲಾಗುವುದಿಲ್ಲ ಏಕೆಂದರೆ ಪ್ರದೇಶ ವಿಶ್ಲೇಷಣಾತ್ಮಕ ವಿಧಾನಗಳು ಅವುಗಳು ಆವಿಯಾಗಬಹುದು ಅಥವಾ ಆವಿಯಾಗುತ್ತದೆ ಆದ್ದರಿಂದ ನಿಮ್ಮ ಕೌಶಲ್ಯ ಸೆಟ್ ಇರಬೇಕು ನಿಮ್ಮ ಕೌಶಲ್ಯ ಸೆಟ್ ಎಲ್ಲಾ ವ್ಯಾಪಕವಾಗಿರಬೇಕು ಕೌಶಲ್ಯ ಸೆಟ್ ಸಾಕಷ್ಟು ಸರಿ ಇರಬೇಕು ಆದ್ದರಿಂದ ಅಶ್ಲೀಲತೆಯ ಅಪಾಯ ಸರಿಯಲ್ಲ ನೀವು ವಿಶ್ಲೇಷಣಾತ್ಮಕ ತಂತ್ರಗಳಿಂದ ಮುಂದುವರಿಯುತ್ತಿದ್ದರೆ ಮುಂದಿನದು ಒಂದು ಆಗಿರುತ್ತದೆ ಹೆಚ್ಚು ಸಂಖ್ಯಾತ್ಮಕ ತಂತ್ರಗಳು ಆಗಿರುತ್ತದೆ ನೀವು ಸಂಖ್ಯಾತ್ಮಕ ಕೌಶಲ್ಯಗಳ ಪಾಂಡಿತ್ಯ ಹೊಂದಿರಬೇಕು ಏಕೆಂದರೆ ಸಂಶೋಧನಾ ವೃತ್ತಿಜೀವನವನ್ನು ಹೊಂದಲು ನಾವು ಐಷಾರಾಮಿ ಸಮಯ ಮತ್ತು ಹಣವನ್ನು ಹೊಂದಿಲ್ಲ ಅಲ್ಲಿ ನಮ್ಮ ಪ್ರಯೋಗವು ಕೇವಲ ಪ್ರಯೋಗಗಳ ಆಧಾರದ ಮೇಲೆ ಮಾತ್ರವೇ ಇರುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಜೀವನ ಇಡೀ ಜೀವನ ನೀವು ಅನ್ಸಿಸ್ ಫ್ಲವೆಂಟ್ ನಂತಹ ಕೆಲವು ಸಾಫ್ಟ್ವೇರ್ಗಳಲ್ಲಿ ಕೆಲಸ ಮಾಡುತ್ತೀರಿ ಎಂದು ಊಹಿಸಲು ಸಾಧ್ಯವಿಲ್ಲ 5 ವರ್ಷಗಳ ನಂತರ 10 ವರ್ಷಗಳು ಬೇರೆ ಕೆಲವು ವಿಭಿನ್ನ ಸಾಫ್ಟ್ವೇರ್ಗಳು ಬರುತ್ತವೆ ಅಥವಾ ಆ ಸಮಸ್ಯೆಗಳು ಬಹಳ ಮುಖ್ಯವಾಗಿರುವುದಿಲ್ಲ ಫ್ಲಾಟ್ ಪ್ಲೇಟ್ ಮೇಲೆ ಹರಿದು ಫ್ಲಾಟ್ ಪ್ಲೇಟ್ ಮೇಲೆ ಹರಿಯುತ್ತದೆ ಫ್ಲಾಟ್ ಫಲಕದ ಮೇಲೆ ಹರಿಯುವ ಬಗ್ಗೆ ಈಗ ಯಾರಿಗೂ ಸರಿಯಲ್ಲ ಆದ್ದರಿಂದ ನೀವು ಪ್ರಾಯೋಗಿಕ ತಂತ್ರಗಳ ಪಾಂಡಿತ್ಯ ಹೊಂದಿರಬೇಕು ಆದ್ದರಿಂದ ನೀವು ಈ ಪಾಂಡಿತ್ಯವನ್ನು ಬಯಸಿದಲ್ಲಿ ಈ ಎಲ್ಲಾ ತಂತ್ರಗಳ ಪಾಂಡಿತ್ಯವನ್ನು ಹೊಂದಿರಬೇಕು ಒಮ್ಮೆ ನೀವು Ph ಆಗಿದ್ದರೆ ನಿಮ್ಮ Ph D ನಂತರ ನಿಮ್ಮ ಆರಂಭಿಕ ವರ್ಷಗಳಲ್ಲಿ ಪೂರ್ಣವಾಗಿ ಸಮಯ ಕಳೆಯಬೇಕು ಮತ್ತು ಎಲ್ಲಾ ತನಿಖೆ ಒಂದು ಲೈನ್ ಎಂದು ಕರೆಯಲ್ಪಡುವ ಕೆಳಗೆ ಇತ್ಯರ್ಥ ಮಾಡಬೇಕು ಮುಂದಿನ 5 ರಿಂದ 10 ವರ್ಷಗಳಲ್ಲಿ ನಾನು ಮುಂದುವರಿಸಲು ಬಯಸುವ ತನಿಖೆಯ ಒಂದು ಸಾಲು ಯಾವುದು 30 ವರ್ಷಗಳ ಕಠಿಣ ಸಮಯ ಇರಬಹುದು ಏಕೆಂದರೆ ಇದು ಕಷ್ಟಕರವಾದ ಪ್ರತಿಪಾದನೆಯಾಗಿರಬಹುದು ಏಕೆಂದರೆ ಬಹಳಷ್ಟು ಸಂಗತಿಗಳು ಬದಲಾಗುತ್ತವೆ ಆದರೆ ಅಲ್ಪಾವಧಿಯಲ್ಲಿ ಕಡಿಮೆ ಮಧ್ಯಮ ಅವಧಿಯವರೆಗೆ ಮುಂದಿನ 5 ರಿಂದ 10 ವರ್ಷಗಳು ಅಲ್ಲಿ ನಾನು ಬಹಳಷ್ಟು ಹುಡುಕುತ್ತಿದ್ದೇನೆ ಅಂತರಗಳು ಅಲ್ಲಿ ನಾನು ಭಾವಿಸುತ್ತೇನೆ ಅಲ್ಲಿ ಸಾಕಷ್ಟು ಉತ್ಸಾಹವಿದೆ ಎಂದು ವಿಶ್ಲೇಷಣಾತ್ಮಕ ಸಂಖ್ಯಾತ್ಮಕ ಮತ್ತು ಪ್ರಾಯೋಗಿಕ ನನ್ನ ಆಸಕ್ತಿ ಮತ್ತು ನನ್ನ ಹಿನ್ನೆಲೆಗಳಲ್ಲಿನ ನನ್ನ ಕೌಶಲ್ಯದೊಂದಿಗೆ ನಾನು ಎಲ್ಲಿ ಕೊಡುಗೆ ನೀಡಬಲ್ಲೆ ನೀವು ಪೇಪರ್ಸ್ ಮತ್ತು ಪ್ರಸ್ತುತಿಗಳ ಮೂಲಕ ನಿಮ್ಮ ಆಲೋಚನೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಸಂವಹನ ತುಂಬಾ ಮುಖ್ಯವಾಗಿದೆ ನೀವು ಸಂಶೋಧನಾ ವಿದ್ವಾಂಸ ಅಥವಾ ಉದಯೋನ್ಮುಖ ಸಂಶೋಧಕರಾಗಿದ್ದಾಗ ಉತ್ತಮ ಸಮಾಲೋಚನಾ ಪ್ರಸ್ತುತಿಗಳನ್ನು ನೀಡಲು ಅಥವಾ ನೀವು ಸಮಾವೇಶಗಳಲ್ಲಿ ಉತ್ತಮ ಮೌಖಿಕ ಪ್ರಸ್ತುತಿಯನ್ನು ನೀಡಲು ಸಾಧ್ಯವಾದರೆ ಮತ್ತು ನಂತರ ನೀವು ನಿಧಾನವಾಗಿ ಬರೆಯುವ ಜಾಣ್ಮೆಯನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಬೇಕು ನಿಮ್ಮ ಸಂವಹನ ಕಲೆ ಫಲಿತಾಂಶಗಳು ನಿಮ್ಮ ಸಂಶೋಧನೆಗಳು ಫಲಿತಾಂಶಗಳು ನೀವು ಕೆಲವು ಉತ್ತಮ ಫಲಿತಾಂಶಗಳನ್ನು ಪಡೆದಿದ್ದರೆ ಸಾಕು ನೀವು ಸರಿಯಾಗಿ ಸಂವಹನ ನಡೆಸಲು ಸಹ ಸಾಧ್ಯವಾಗುತ್ತದೆ ಅದೇ ವಿಷಯ ನೀವು ಹೊಂದಿದ್ದೀರಿ ನೀವು ಹೆಚ್ಚು ಸೃಜನಶೀಲವಾದ ಯಾವುದನ್ನು ಕಂಡುಹಿಡಿದಿದ್ದೀರಿ ಎಂದು ನೀವು ಲೆಕ್ಕಾಚಾರ ಮಾಡುತ್ತೀರಿ ನೀವು ಸೃಜನಾತ್ಮಕ ಸೃಜನಾತ್ಮಕವೆಂದು ಹೇಳಬಹುದು ಆದರೆ ಇತರ ಜನರು ಇದನ್ನು ಒಪ್ಪಿಕೊಳ್ಳಬೇಕು ಅಲ್ಲವೇ ಇತರ ಜನರು ಸ್ವೀಕರಿಸಲು ಹೊಂದಿವೆ ಎಲ್ಲಾ ನಂತರ ನಾವು ಒಂದು ಸಮಾಜದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಹೀಗೆ ಆಪಲ್ ಐಫೋನ್ ಇಂತಹ ಬೃಹತ್ ಹಿಟ್ ಆಗಿ ಮಾರ್ಪಟ್ಟಿದೆ ಆಪಲ್ ಐಫೋನ್ನ ಸೃಜನಶೀಲತೆಯ ಒಂದು ಐಕಾನ್ ಏಕೆಂದರೆ ಅನೇಕ ಜನರು ಅದನ್ನು ಒಪ್ಪಿಕೊಂಡಿದ್ದಾರೆ ಅವರು ಏನನ್ನಾದರೂ ಮಾಡಿದ್ದಾರೆ ಏಕೆಂದರೆ ಅವರು ಏನಾದರೂ ಮಾಡಿದ್ದಾರೆ ಅವರು ಯೋಚಿಸದಂತಹ ಅನೇಕ ವಿಷಯಗಳನ್ನು ಮಾಡಿದ್ದಾರೆ ಯಾವುದೇ ಕೀಪ್ಯಾಡ್ ಇಲ್ಲದೆಯೇ ಫೋನ್ ನಂತೆ ಮತ್ತು ನಂತರ ಯಾವುದೇ ಸ್ಟೈಲಸ್ ಇಲ್ಲ ಬೆರಳನ್ನು ಬಳಸಲಾಗುವುದು ಸ್ಟೈಲಸ್ ಆಗಿ ಹಾಗಾಗಿ ಆ ಸಮಯದಲ್ಲಿ ಮಾರುಕಟ್ಟೆಯು ದೊಡ್ಡ ದೊಡ್ಡ ಕೀಬೋರ್ಡ್ಗಳನ್ನು ಹೊಂದಿದ್ದ ಫೋನ್ಗಳೊಂದಿಗೆ ಪ್ರವಾಹದ ಸಂದರ್ಭದಲ್ಲಿ ಮತ್ತು ಪರದೆಯು ತೀರಾ ಚಿಕ್ಕದಾಗಿದೆ ಮತ್ತು ಹಿಂದೆ ಯಾವಾಗಲೂ ಒಂದು ಸ್ಟೈಲಸ್ ಇತ್ತು ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಸಂವಹನ ಮಾಡುವ ಈ ಸಾಮರ್ಥ್ಯ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ಇದಕ್ಕಾಗಿ ನೀವು ಸ್ವಲ್ಪ ಓದುವಿಕೆಯನ್ನು ಮಾಡಬೇಕು ನಿಮ್ಮ ವಿಷಯದ ಹೊರಗೆ ಇರುವ ಬಹಳಷ್ಟು ಓದುವಿಕೆಯನ್ನು ನೀವು ಮಾಡಬೇಕು ನೀವು ವಿಜ್ಞಾನವನ್ನು ಮಾಡಬಹುದು ನೀವು ಕಾದಂಬರಿಯನ್ನು ಓದಬಹುದು ನೀವು ಯಾವುದೇ ಕಾಲ್ಪನಿಕತೆಯನ್ನು ಓದಬಹುದು ವಿಭಿನ್ನ ಜನರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಆಲೋಚನೆಗಳನ್ನು ಹೇಗೆ ಸಂವಹಿಸುತ್ತಾರೆ ಎಂಬುದನ್ನು ಕಂಡುಹಿಡಿಯಲು ನೀವು ಓದುವ ಬಹಳಷ್ಟು ಮಾಡಬೇಕು ಪತ್ರಿಕೆ ವರದಿಗಾರನು ತನ್ನ ಆಲೋಚನೆಗಳನ್ನು ಹೇಗೆ ಸಂವಹಿಸುತ್ತಾನೆ ವಿಜ್ಞಾನ ಬರಹಗಾರ ತನ್ನ ಆಲೋಚನೆಗಳನ್ನು ಹೇಗೆ ಸಂವಹಿಸುತ್ತಾನೆ ಚೇತನ್ ಭಗತ್ ನಂತಹ ವ್ಯಕ್ತಿಯು ಅವರ ಆಲೋಚನೆಗಳನ್ನು ಹೇಗೆ ಸಂವಹಿಸುತ್ತಾನೆ ಆದ್ದರಿಂದ ನೀವು ಒಂದು ಕಲ್ಪನೆಯನ್ನು ಪಡೆಯಬೇಕು ಮತ್ತು ಈ ಎಲ್ಲವನ್ನೂ ಓದಿದ ನಂತರ ವಿವಿಧ ಜನರು ವಿವಿಧ ರೀತಿಯಲ್ಲಿ ಹೇಗೆ ಸಂವಹನ ನಡೆಸುತ್ತಾರೆ ಮತ್ತು ಇವುಗಳಲ್ಲಿ ಅತ್ಯುತ್ತಮವಾದದನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮ್ಮ ಸ್ವಂತ ಸ್ಪಿನ್ ಅನ್ನು ಇರಿಸಿ ಮತ್ತು ನಿಮ್ಮ ಸ್ವಂತ ಬರವಣಿಗೆ ಮತ್ತು ಪ್ರಸ್ತುತಿಗಾಗಿ ಸೂತ್ರ ಇರಿಸಿ ನೀವು ಶೈಕ್ಷಣಿಕ ವ್ಯವಸ್ಥೆಯಲ್ಲಿದ್ದರೆ ನಂತರದ ದಿನಗಳಲ್ಲಿ ಶೀಘ್ರದಲ್ಲೇ ವಿದ್ಯಾರ್ಥಿಗಳಿಗೆ ನೀವು ಪಿಎಚ್ಡಿ ಮಾರ್ಗದರ್ಶನ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ನಿಮ್ಮ ಜೀವನವು ನಿಮ್ಮ ಪಿಎಚ್ಡಿ ಜೊತೆ ನಿಲ್ಲುವುದಿಲ್ಲ ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೆ ಇದೀಗ ಸಿಎಸ್ಐಆರ್ ಲ್ಯಾಬ್ಗಳಲ್ಲಿ ಕೂಡಾ ನೀವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು ಆದ್ದರಿಂದ ನೀವು ಒಂದು ಕಾರಂಜಿ ತಲೆಯ ಮುಖ್ಯಸ್ಥರಾಗಿರಬೇಕು ಇದರರ್ಥ ನೀವು ಆಲೋಚನೆಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಯಶಸ್ವಿ ಸಂಶೋಧಕರು ಗಣಿತದಲ್ಲಿ ಕೇವಲ ಅತ್ಯಂತ ಅದ್ಭುತ ವ್ಯಕ್ತಿ ಅಥವಾ ಭೌತಶಾಸ್ತ್ರದಲ್ಲಿ ಯಾವುದಾದರೂ ಪ್ರತಿಭಾವಂತರು ಇಲ್ಲವೇ ತನ್ನ ಜೀವನದ ಸಮಯದ ಉದ್ದಕ್ಕೂ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕುವ ಸಾಮರ್ಥ್ಯ ಹೊಂದಿರುವ ಒಬ್ಬನು ತದನಂತರ ಇತರ ಕ್ಷೇತ್ರಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಮತ್ತು ನಂತರ ನೀವು ಉತ್ಸಾಹ ಹೊಂದಿರಬೇಕು ನಿಮಗೆ ಕಠಿಣ ಕೆಲಸ ಇರಬೇಕು ಈ ಎಲ್ಲಾ ಸಂಗತಿಗಳು ಈಗ ಸರಿಯಾಗುತ್ತವೆ ಸ್ವಲ್ಪ ಸಮಯದಲ್ಲೇ ಇವುಗಳನ್ನು ನಾವು ನೋಡುತ್ತೇವೆ ನೀವು ಉದ್ಯಮದಲ್ಲಿದ್ದರೆ ನಿಮ್ಮ ಪ್ರಸ್ತಾಪಗಳನ್ನು ಸರಿಯಾಗಿ ಬರೆಯಲು ಮತ್ತು ರಕ್ಷಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಬಾಸ್ಗೆ ನಿಮ್ಮ ಪ್ರಸ್ತಾಪಗಳನ್ನು ನೀವು ಸಮರ್ಥಿಸಿಕೊಳ್ಳಬೇಕು ಆದ್ದರಿಂದ ನೀವು ಆರ್ amp ಡಿ ವಿಭಾಗದ ಮುಖ್ಯಸ್ಥರಾಗಿರುವಿರಿ ನಿಮ್ಮ ಹಣಕಾಸು ಮತ್ತು ಇತರ ವ್ಯಾಪಾರೋದ್ಯಮವನ್ನು ಹೊಂದಿರುವಿರಿ ಈ ಜನರನ್ನು ನೀವು ಮನವರಿಕೆ ಮಾಡಬೇಕಾಗಿದೆ ದಯವಿಟ್ಟು ಇದನ್ನು ಮಾಡಿ ನಾನು ಹೊಸ ಎಂಜಿನ್ ಮಾಡಲು ಬಯಸುತ್ತೇನೆ ನಂತರ ಅವರು ಹೇಳುತ್ತಾರೆ ನಾನು ಇನ್ನೊಬ್ಬ ಕಂಪನಿಯಿಂದ ಎಂಜಿನ್ ಪಡೆಯಬಹುದು ನಾನು ಹೊಸ ಎಂಜಿನ್ ಅನ್ನು ಏಕೆ ಮಾಡಬೇಕು ನಂತರ ನನ್ನ ಯುಎಸ್ಪಿ ಇದು ಎಂದು ನೀವು ಹೇಳುತ್ತೀರಿ ನಿಮ್ಮ ಯುಎಸ್ಪಿ ಯಾವುದಾದರೂ ಒಂದು ಲಘು ತೂಕ ಈ ವಿಷಯ ಬೇಕು ಎಂದು ನೀವು ಹೇಳುತ್ತೀರಿ ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ನೀವು ಸಮರ್ಥಿಸಿಕೊಳ್ಳಬೇಕು ನಂತರ ಅಂತಿಮವಾಗಿ ಪೀರ್ ಗುಂಪು ನಿಜವಾಗಿಯೂ ಅಂತರರಾಷ್ಟ್ರೀಯವಾಗಿರಬೇಕು ಉದ್ದಿಮೆಯ ವಿಷಯದಲ್ಲಿಯೂ ಅವರು ಅಗ್ರಗಣ್ಯರಾಗಿದ್ದಾರೆ ಅವರು ಹೊರಸೂಸುವಿಕೆ ನಿಯಂತ್ರಣದಲ್ಲಿ ಅಗ್ರ ಹತ್ತು ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಸ್ಟೀರಿಂಗ್ನಲ್ಲಿ ಹತ್ತು ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಎಬಿಎಸ್ನಲ್ಲಿನ ಹತ್ತು ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ನೆಟ್ವರ್ಕ್ಗಳಲ್ಲಿ ಅಗ್ರ ಹತ್ತು ವ್ಯಕ್ತಿಗಳು ನಾನು ಕೆಲವು ಅರ್ಥ ಆದ್ದರಿಂದ ನಾವು ಅಲ್ಲಿಗೆ ಹೋಗಲು ಪ್ರಯತ್ನಿಸಬೇಕು ಆಗ ನೀವು ಸಂಪೂರ್ಣವಾಗಿ ವೃತ್ತಿಪರ ಸಂಶೋಧಕ ಎಂದು ಹೇಳಬಹುದು ಉತ್ತಮ ಸಂಶೋಧಕರ ಗುಣಲಕ್ಷಣಗಳು ಯಾವುವು ಮೊದಲಿಗೆ ನೀವು ಮೂಲಭೂತವಾದ ಬಹಳ ಮುಖ್ಯವಾದ ಗ್ರಹಿಕೆಯನ್ನು ಹೊಂದಿರಬೇಕು ನೀವು ಮೂಲಭೂತವಾದದ ಗ್ರಹಿಕೆಯನ್ನು ಹೊಂದಿರಬೇಕು ಅದಕ್ಕಾಗಿಯೇ ನಿಮ್ಮ ಪ್ಲಸ್ ಎರಡು ಅನ್ನು ತೆರವುಗೊಳಿಸಿದ ತಕ್ಷಣ ನೀವು ಸಂಶೋಧನೆ ಮಾಡಲು ಸಾಧ್ಯವಿಲ್ಲ ನಿಮ್ಮ ಬಿ ಟೆಕ್ ಅನ್ನು ಮಾಡಬೇಕು ನಿಮ್ಮ M ಟೆಕ್ ಅನ್ನು ನೀವು ಮಾಡಬೇಕು ನಂತರ ನೀವು ಕೆಲವು ಕೋರ್ಸ್ಗಳನ್ನು ಮಾಡುತ್ತೀರಿ ಮತ್ತು ಆದ್ದರಿಂದ ನೀವು ಸಾಕಷ್ಟು ಗ್ರೌಂಡಿಂಗ್ ಇರಬೇಕು ನಂತರ ನೀವು ಕ್ಷೇತ್ರದಲ್ಲಿ ಕೌಶಲ್ಯಗಳ ಪಾಂಡಿತ್ಯ ಹೊಂದಿರಬೇಕು ಉದಾಹರಣೆಗೆ ನೀವು ಎಲ್ಲರೂ ಶಾಖ ವರ್ಗಾವಣೆಯನ್ನು ಮಾಡುತ್ತಿರುವಿರಿ ಶಾಖ ವರ್ಗಾವಣೆಯ ಕೆಲವು ತಂತ್ರಗಳು ಇವೆ ಅವಿಭಾಜ್ಯ ವಿಧಾನ ಹೋಲಿಕೆಯ ರೂಪಾಂತರ ವಿಧಾನ ಸರಿ ಭಾಗಶಃ ಡಿಫರೆನ್ಷಿಯಲ್ ಸಮೀಕರಣಗಳನ್ನು ಹೇಗೆ ಪರಿಹರಿಸುವುದು ಸೀಮಿತ ವ್ಯತ್ಯಾಸ ವಿಧಾನ ಸರಿ ತಾಪಮಾನದ ಅಳತೆ ಒತ್ತಡದ ಅಳತೆ ಹರಿವುಗಳ ಮಾಪನ ಸಹ ಇವುಗಳು ನಾನು ಅರ್ಥ ಇವು ಎಲ್ಲಾ ವರ್ಗಾವಣೆ ಬಿಸಿ ಮಾಡಲು ನಿರ್ದಿಷ್ಟವಾಗಿರುತ್ತವೆ ನೀವು ಹಾಗೆ ನೀವು ವಿದ್ಯುತ್ ಜಾಲಗಳು ಅಥವಾ ಸಂವಹನ ಇಂಜಿನಿಯರಿಂಗ್ನಲ್ಲಿ ಮಾಡುತ್ತಿದ್ದರೆ ನೀವು ಸದುಪಯೋಗಪಡಿಸಿಕೊಳ್ಳಬೇಕಾದ ವಸ್ತುಗಳ ಒಂದು ಗುಂಪು ಇರುತ್ತದೆ ಆದ್ದರಿಂದ ಮಾಸ್ಟರಿಂಗ್ ಮಾಡಬೇಕಾದ ವಿಷಯಗಳ ಬಗ್ಗೆ ನೀವು ಪಟ್ಟಿ ಮಾಡಬೇಕು ಇದರಿಂದಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ವೃತ್ತಿಪರ ಸಂಶೋಧಕರಾಗಬಹುದು ನಂತರ ಸ್ಥಿರತೆ ಮತ್ತು ಪರಿಶ್ರಮ ಪ್ರಯೋಗವು ಕಾರ್ಯನಿರ್ವಹಿಸುವುದಿಲ್ಲ ಪ್ರೋಗ್ರಾಂ ಒಮ್ಮುಖವಾಗುವುದಿಲ್ಲ ಕಾಗದವನ್ನು ತಿರಸ್ಕರಿಸಬಹುದು ಇದು ಬಹಳ ಸಮಯ ತೆಗೆದುಕೊಳ್ಳಬಹುದು ಕಾಗದವು ದೀರ್ಘಕಾಲ ನಿಮ್ಮ ಮಾರ್ಗದರ್ಶಿಯೊಂದಿಗೆ ಕುಳಿತುಕೊಳ್ಳಬಹುದು ಅಲ್ಲಿ ಸಾಕಷ್ಟು ಹತಾಶೆಗಳು ಇರಬಹುದು ಆದರೆ ಈ ಎಲ್ಲಾ ಸಮಯಗಳಲ್ಲಿ ನೀವು ನಿಮ್ಮ ಸ್ಥಿತಿಸ್ಥಾಪಕತ್ವವನ್ನು ತೋರಿಸಬೇಕು ಮತ್ತು ಧನಾತ್ಮಕ ಉಳಿಯಲು ಕಲಿಕೆ ಇರಿಸಿಕೊಳ್ಳಲು ಸುಧಾರಿಸಲು ನಿಮ್ಮ ಸಮಯವನ್ನು ಎಷ್ಟು ಉತ್ತಮವಾಗಿ ಬಳಸಿಕೊಳ್ಳುತ್ತೀರಿ ಎಂಬುದನ್ನು ನೋಡಿರಿ ನಂತರ ವಿದ್ಯಾರ್ಥಿವೇತನ ನೀವು ವಿದ್ಯಾರ್ಥಿವೇತನವನ್ನು ಹೊಂದಿರಬೇಕು ಅಂದರೆ ನೀವು ಆಳವಾದ ಜ್ಞಾನವನ್ನು ಹೊಂದಿರಬೇಕು ನಿಮ್ಮ ವಿಷಯದ ಬಗ್ಗೆ ನೀವು ಆಳವಾದ ಜ್ಞಾನವನ್ನು ಹೊಂದಿರಬೇಕು ಇತರ ಜನರು ಕೆಲಸ ಮಾಡುತ್ತಿರುವ ಸಮಸ್ಯೆಗಳ ಬಗ್ಗೆ ನೀವು ಉತ್ತಮ ಜ್ಞಾನವನ್ನು ಹೊಂದಿರಬೇಕು ಈ ಕ್ಷೇತ್ರದಲ್ಲಿ ಸಮಸ್ಯೆಯ ಬಗೆಗಳು ಯಾವುವು ಅಲ್ಲಿ ಇತರ ಸಂಶೋಧಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ನಿಮ್ಮ ಸ್ನೇಹಿತರು ಕೆಲಸ ಮಾಡುತ್ತಿರುವ ಸಮಸ್ಯೆಗಳೇನು ಎಂಬುದನ್ನು ತಿಳಿದುಕೊಳ್ಳಬೇಕು ಇದು ವಿದ್ಯಾರ್ಥಿವೇತನ ನನ್ನ ಸಮಸ್ಯೆಗೆ ಮಾತ್ರ ಎಲ್ಲವೂ ತಿಳಿದಿದೆ ನನಗೆ ಹೆದರುವುದಿಲ್ಲ ಇತರ ವಿಷಯಗಳಲ್ಲಿ ನನಗೆ ಆಸಕ್ತಿಯಿಲ್ಲ ಇದು ಉತ್ತಮ ವರ್ತನೆ ಅಲ್ಲ ಆದ್ದರಿಂದ ನೀವು ತಿಳಿದಿರಬೇಕು ಉದಾಹರಣೆಗೆ ಶಾಖ ವರ್ಗಾವಣೆ ಅಥವಾ ಉಷ್ಣ ವಿಜ್ಞಾನಗಳಲ್ಲಿ ಅಗ್ರ ಹತ್ತು ಅಥವಾ ಅಗ್ರ ಇಪ್ಪತ್ತು ಸಂಶೋಧಕರು ಅವರು ಈಗ ಕೆಲಸ ಮಾಡುವ ಸಮಸ್ಯೆಗಳ ಬಗೆಗಳು ಯಾವುವು ನಿಮ್ಮ ಪ್ರಯೋಗಾಲಯದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಬಗೆಗಳು ಯಾವುವು ನಿಮ್ಮ ಗುಂಪಿನಲ್ಲಿಲ್ಲ ನೀವು ಅವರೊಂದಿಗೆ ಕಾಫಿಗಾಗಿ ಹೋಗುತ್ತೀರಿ ಮತ್ತು ನೀವು ತಿಳಿಯುವಿರಿ ಇತರ ಗುಂಪುಗಳು ಸರಿಯಾಗಿ ತನಿಖೆ ಮಾಡುತ್ತಿರುವ ಸಮಸ್ಯೆಗಳು ಯಾವುವು ನಮ್ಮ ದೇಶದಲ್ಲಿನ ಇತರ ಸಂಶೋಧನಾ ಸಂಸ್ಥೆಗಳ ಇತರ ಗುಂಪುಗಳು ನಮ್ಮ ಖಂಡದಲ್ಲಿ ಪ್ರಪಂಚದಲ್ಲಿ ಸರಿ ಐಇಇಇ ಅಥವಾ ಎಎಸ್ಇಇ ಅಥವಾ ಎಲ್ಸೆವಿಯರ್ನಲ್ಲಿ ಇತ್ತೀಚಿನ ನಿಯತಕಾಲಿಕಗಳಲ್ಲಿ ಪ್ರಕಟವಾದ ಪ್ರಕಾರದ ಪೇಪರ್ಗಳು ಯಾವುವು ಯಾವ ರೀತಿಯ ಕೆಲಸಗಳು ಆದ್ದರಿಂದ ಯಾವ ರೀತಿಯ ಕೆಲಸಗಳು ದಕ್ಷಿಣ ಅಮೆರಿಕನ್ನರು ಏನು ಕೆಲಸ ಮಾಡುತ್ತಿದ್ದಾರೆ ಅಮೆರಿಕನ್ನರು ಏನು ಕೆಲಸ ಮಾಡುತ್ತಿದ್ದಾರೆ ಉತ್ತರ ಅಮೆರಿಕನ್ನರು ಏನು ಕೆಲಸ ಮಾಡುತ್ತಿದ್ದಾರೆ ಜಪಾನಿಯರು ಏನು ಕೆಲಸ ಮಾಡುತ್ತಿದ್ದಾರೆ ಚೀನಿಯರು ಏನು ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಅದಕ್ಕಾಗಿ ನೀವು ವಿದ್ಯಾರ್ಥಿವೇತನವನ್ನು ಪಡೆದುಕೊಳ್ಳಬೇಕು ನೀವು ಓದಬೇಕು ಕೇವಲ ನನ್ನ ಸಮಸ್ಯೆಗೆ ಮಾತ್ರ ನಾನು ಕೆಲಸ ಮಾಡುತ್ತೇನೆ ಅದು ನಿಮಗೆ ಕೊಡುತ್ತದೆ ಅಂದರೆ ಇದು ಚೆನ್ನಾಗಿ ಸರಿದ ಕಪ್ಪೆಯಂತೆ ಆ ರೀತಿಯ ಪ್ರಪಂಚದ ದೃಷ್ಟಿಕೋನವನ್ನು ನೀವು ಹೊಂದಿರಬೇಕು ಏಕೆಂದರೆ ಜೀವನದಲ್ಲಿ ನೀವು ಈ ಸಮಸ್ಯೆಯಲ್ಲಿ ಕೆಲಸ ಮಾಡಲಾಗುವುದಿಲ್ಲ 3 ರಿಂದ 5 ವರ್ಷಗಳು ಸಾಲಿನ ಕೆಳಗೆ ನಿಮ್ಮ ಸಮಸ್ಯೆಯು ಸಮಸ್ಯೆಯನ್ನು ಪರಿಹರಿಸುತ್ತದೆ ಸರಿ ನೀವು ಸಾಕಷ್ಟು ಮಾಡಿದ್ದಿರಾ ನಿಮ್ಮ ಮಾರ್ಗದರ್ಶಿಯೊಂದಿಗೆ ನೀವು ಸಿಕ್ಕಿದ್ದೀರಿ ನಿಮಗೆ ಸಿಕ್ಕಿತು ನೀವು ಇಟ್ಟುಕೊಳ್ಳಬಾರದು ಆ ಪ್ರಾಯೋಗಿಕ ಸೆಟಪ್ನೊಂದಿಗೆ ಆ ಕಲ್ಪನೆಯಿಂದ ನಾನು 10 ಅಥವಾ 20 ವರ್ಷಗಳ ಕಾಲ ಮುಂದುವರಿಯುತ್ತೇನೆ ನಂತರ ನಿಧಾನವಾಗಿ ನೀವು ಹೆಚ್ಚು ನಿರಾಕರಣೆ ಪಡೆಯುತ್ತದೆ ನಂತರ ಅದು ಹೆಚ್ಚು ವಿನೋದ ಮತ್ತು ಉತ್ಸಾಹ ಇಲ್ಲ ಆದ್ದರಿಂದ ನಂತರ ಬೇಗ ನೀವು ನಿಮ್ಮ ಆರಾಮ ವಲಯದ ಹೊರಬರಲು ಮತ್ತು ನಿಮ್ಮ Ph ಸಮಸ್ಯೆ ಮತ್ತು ಏನನ್ನಾದರೂ ಮಾಡಿ ಆದರೆ ನೀವು ಕಲಿತ ಯಾವುದೇ ತಂತ್ರಜ್ಞಾನಗಳು ನಿಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ನಿಲ್ಲುತ್ತವೆ ಸಂವಹನ ಕೌಶಲಗಳು ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ ನೀವು YouTube ಉಪನ್ಯಾಸಗಳನ್ನು ಸಹ ನೋಡಬಹುದು ನೀವು NPTEL ಅನ್ನು ನೋಡಬಹುದು MIT ನಲ್ಲಿರುವ ಮುಕ್ತ ಕೋರ್ಸ್ ಅನ್ನು ನೀವು ನೋಡಬಹುದು ನೀವು ಇತರ YouTube ಉಪನ್ಯಾಸಗಳನ್ನು ನೋಡಬಹುದಾಗಿದೆ ವಿಭಿನ್ನ ಜನರು ಹೇಗೆ ಸಂವಹನ ನಡೆಸುತ್ತಾರೆ ಅವರ ಕಲ್ಪನೆಯನ್ನು ಪ್ರಸ್ತುತಪಡಿಸುತ್ತಾರೆ ಎಂಜಿನಿಯರಿಂಗ್ನಲ್ಲಿ ಅಗತ್ಯವಾಗಿಲ್ಲ ಕಾನೂನು ನ್ಯಾಯ ಮನೋವಿಜ್ಞಾನ ಶರೀರವಿಜ್ಞಾನ ಯಾವುದಾದರೂ ವಿಷಯಗಳಲ್ಲಿ ಯಾರಾದರೂ ತನ್ನ ಆಲೋಚನೆಗಳನ್ನು ಹೇಗೆ ಪ್ರಸ್ತುತಪಡಿಸುತ್ತಾರೆ ಆದ್ದರಿಂದ ನೀವು ಒಂದು ದೃಷ್ಟಿಕೋನವನ್ನು ಸರಿಯಾಗಿ ಪಡೆಯುತ್ತೀರಿ ಸೃಜನಾತ್ಮಕತೆಯನ್ನು ಹೆಚ್ಚಾಗಿ ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ ಈಗ ನೀವು ಸೃಜನಶೀಲತೆಯ ಬಗ್ಗೆ ಮಾತನಾಡಲು ಹೋಗುತ್ತಿದ್ದೀರಿ ಒಬ್ಬ ಸೃಜನಾತ್ಮಕ ವ್ಯಕ್ತಿಯು ಸರಿ ಮೊದಲು ಎಂದಿಗೂ ಮಾಡದ ಕೆಲಸಗಳನ್ನು ಮಾಡುತ್ತಾನೆ ಮೊದಲನೆಯದಾಗಿ ಅದು ಮೊದಲು ಮಾಡಬಾರದು ಅಲ್ಲಿ ಒಂದು ಇರಬಾರದು ಆಪಲ್ ಐಫೋನ್ನ ಮುಂಚೆಯೇ ಐಫೋನ್ ಇರಬಾರದು ಆಗ ಅದು ಹೆಚ್ಚು ಸೃಜನಶೀಲವಾಗಿದೆ ಸೃಜನಶೀಲತೆಯ ಪ್ರಮುಖ ನಿದರ್ಶನಗಳು ವಿಜ್ಞಾನ ಮತ್ತು ವೈದ್ಯಕೀಯದಲ್ಲಿ ಹೊಸ ಜ್ಞಾನದ ಆವಿಷ್ಕಾರಗಳು ಪೆನ್ಸಿಲಿನ್ ಸರಿ ಅಥವಾ ಗುರುತ್ವದಿಂದ ವೇಗವರ್ಧನೆ ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಕಾನೂನು fm ಗ್ರಾಂ 1 m 2 ರಿಂದ r ಚೌ ಚೌಕಕ್ಕೆ ಸಮನಾಗಿರುತ್ತದೆ ಇದು ಎರಡು ವಸ್ತುಗಳ ದ್ರವ್ಯರಾಶಿಗೆ ನೇರವಾಗಿ ಅನುಪಾತದಲ್ಲಿದೆ ಅವುಗಳ ನಡುವಿನ ಅಂತರದ ಚದರಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಮತ್ತು ಸ್ಥಿರವಾದದ್ದು ಸರಿ ಆದ್ದರಿಂದ ಹೊಸ ತಂತ್ರಜ್ಞಾನದ ಆವಿಷ್ಕಾರ ದ್ರವೀಕರಿಸಿದ ಬೆಡ್ ದಹನ ದ್ರವೀಕರಿಸಿದ ಹಾಸಿಗೆ ಬಾಯ್ಲರ್ ನೀವು ಎಲ್ಲಿಂದಲಾದರೂ ಬರೆಯಬಹುದು ನಿಮಗೆ ಮರಳಿನಿಂದ ಹೆಚ್ಚಿನ ನಿರ್ದಿಷ್ಟ ಶಾಖ ಸಿಕ್ಕಿದ ಹಾಸಿಗೆಯಿದ್ದರೆ ನೀವು ಬೇಕಾಗಿರುವುದನ್ನು ನೀವು ಹಾಕಿದರೆ ನೀವು ಬಯೋಗಸ್ ಈ ವಿಷಯ ಮತ್ತು ಎಲ್ಲವನ್ನೂ ಹಾಕಿದರೆ ಅದು ಸುಡುತ್ತದೆ ಇದು ಹೊಸ ತಂತ್ರಜ್ಞಾನವಾಗಿದೆ ಸುಂದರವಾದ ಸಂಗೀತವನ್ನು ಸಂಯೋಜಿಸುವುದು ಮೊಜಾರ್ಟ್ ಅಥವಾ ಎಆರ್ ರೆಹ್ಮಾನ್ ಅವರದ್ದು ಅದು ಸೃಜನಶೀಲತೆಯಾಗಿದೆ ಅಥವಾ ಭಾರತೀಯ ದಂಡ ಸಂಹಿತೆಯನ್ನು ತೆಗೆದುಕೊಳ್ಳಿ ಒಂದು ನಿರ್ದಿಷ್ಟ ವಿಭಾಗವನ್ನು ತೆಗೆದುಕೊಳ್ಳಿ ಕೆಲವು ಸುಪ್ರೀಂ ಕೋರ್ಟ್ ವಕೀಲರು ಅದನ್ನು ಯಾರೂ ವಾದಿಸದ ರೀತಿಯಲ್ಲಿ ವಾದಿಸುತ್ತಾರೆ ಇದು ಸೃಜನಶೀಲತೆ ಕೂಡ ಆಗಿದೆ ಆದ್ದರಿಂದ ಸೃಜನಶೀಲತೆ ಕಾನೂನು ತತ್ತ್ವಶಾಸ್ತ್ರ ಇತಿಹಾಸ ಅಥವಾ ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸುವ ಇತಿಹಾಸದಲ್ಲಿರಬಹುದು ಇವೆಲ್ಲವೂ ಸೃಜನಶೀಲತೆಯ ನಿದರ್ಶನಗಳಾಗಿವೆ ಸೃಜನಶೀಲತೆ ಎನ್ನುವುದು ಹೊಸ ಮೊಬೈಲ್ ಫೋನ್ ಹೊಸ ಕಂಪ್ಯೂಟರ್ ಸರಿ ಇಂಟರ್ನೆಟ್ ಮತ್ತು ಇವುಗಳೆಂದು ನಾವು ಭಾವಿಸಬಾರದು ಅವುಗಳು ವ್ಯಾಪಕವಾಗಿ ಹರಡಿರುತ್ತವೆ ಮತ್ತು ನಿರಂತರವಾಗಿ ಸರಿಹೊಂದುತ್ತಿರುವ ಅನೇಕ ಸೃಜನಶೀಲತೆಗಳಾಗಿವೆ ಯೇಲ್ ವಿಶ್ವವಿದ್ಯಾನಿಲಯದ ಪ್ರೊ ಸ್ಟರ್ನ್ಬರ್ಗ್ ಬಳಿ ಸೃಜನಾತ್ಮಕತೆಯ ಹಲವಾರು ಕಲ್ಪನೆ ಮತ್ತು ಸಿದ್ಧಾಂತಗಳು ಲಭ್ಯವಿದೆ ನೀವು ಸೃಜನಶೀಲತೆಯನ್ನು ಹಾಕಿದರೆ ನೀವು Google ಗೆ ಹೋಗುತ್ತೀರಿ ಅದು ನೀಡುತ್ತದೆ ಅದು ಮಿಲಿಯನ್ಗಟ್ಟಲೆ ಸೈಟ್ಗಳು ಲೇಖನಗಳು ಮತ್ತು ಎಲ್ಲವನ್ನು ಹಿಂತಿರುಗಿಸುತ್ತದೆ ಹಾಗಾಗಿ ನಾನು ಇದನ್ನು ಆಯ್ಕೆಮಾಡಿದ್ದೇನೆ ಏಕೆಂದರೆ ಈ ಉಪನ್ಯಾಸದ ಥೀಮ್ನೊಂದಿಗೆ ಅದು ತುಂಬಾ ಮೃದುವಾಗಿರುತ್ತದೆ ಆದ್ದರಿಂದ ಇದು ಪ್ರೊಫೆಸರ್ ಅವರು ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು ಯಾಕೆಂದರೆ ಯಾರಾದರೂ ಸೃಜನಶೀಲರಾಗಿದ್ದಾರೆ ಅವರು ಗುಪ್ತಚರವನ್ನು ಮೂರು ಪ್ರಕಾರಗಳಾಗಿ ವಿಂಗಡಿಸುತ್ತಾರೆ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆ ಕೃತಕ ಬುದ್ಧಿಮತ್ತೆ ಮತ್ತು ಪ್ರಾಯೋಗಿಕ ಗುಪ್ತಚರ ಇದು ಅವರ ಪುಸ್ತಕ 1985 ಬಿಯಾಂಡ್ IQ ಕೇಂಬ್ರಿಜ್ ಯೂನಿವರ್ಸಿಟಿ ಪ್ರೆಸ್ ಪ್ರಕಟಿಸಿದ ಮಾನವ ಬುದ್ಧಿಮತ್ತೆಯ ಎ ಟ್ರಯಾರ್ಜಿಕ್ ಸಿದ್ಧಾಂತದಿಂದ ಬಂದಿದೆ ಅದು ಪಾದದ ಸೂಚನೆಗಳಲ್ಲಿ ಸೂಚಿಸಲ್ಪಡುತ್ತದೆ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆ ನೀವು ಕಾಲೇಜಿನಲ್ಲಿ ಕಲಿಯುವದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 4 ವರ್ಷಗಳಲ್ಲಿ ವಿಂಗಡಿಸಲಾಗಿದೆ ಪ್ರತಿ ವರ್ಷ 2 ಸೆಮಿಸ್ಟರ್ಗಳಾಗಿ ವಿಂಗಡಿಸಲಾಗಿದೆ ಪ್ರತಿ ಸೆಮಿಸ್ಟರ್ಗೆ ನೀವು 6 ಸಿದ್ಧಾಂತ ಶಿಕ್ಷಣ ಮತ್ತು 2 ಪ್ರಯೋಗಾಲಯಗಳನ್ನು ಹೊಂದಿದ್ದೀರಿ ವಸ್ತು ವಿಜ್ಞಾನ ಯಂತ್ರದ ಚಲನಶಾಸ್ತ್ರ ಶಾಖ ವರ್ಗಾವಣೆ ದ್ರವ ಯಂತ್ರಶಾಸ್ತ್ರ ಟರ್ಬೊ ಯಂತ್ರಗಳು ನೀವು ಎಲ್ಲವನ್ನೂ ಕಲಿಯುತ್ತಿದ್ದರೆ ನೀವು ಕೆಲವು ಪಡೆದರೆ ಈ ಎಲ್ಲಾ ಶಿಕ್ಷಣಗಳಲ್ಲಿ ನೀವು ಹಾದು ಹೋದರೆ ನೀವು ಯಾಂತ್ರಿಕ ಎಂಜಿನಿಯರಿಂಗ್ ಕಲಿತಿದ್ದೀರಿ ಅದು ಸರಿ ಎಂಬ ಕಲ್ಪನೆ ಮತ್ತು ಹೇಗೆ ನೀವು ಅದನ್ನು ಪರೀಕ್ಷಿಸಲು ಇಲ್ಲ ಪ್ರಶ್ನೆ ಪತ್ರಿಕೆಯಿದೆ ಪ್ರತಿಯೊಬ್ಬರಿಗೂ ಒಂದೇ ಪ್ರಶ್ನೆ ಪೇಪರ್ ನೀಡಲಾಗಿದೆ ಎಲ್ಲರಿಗೂ ಸ್ವಲ್ಪ ಸಮಯವನ್ನು ನೀಡಲಾಗುತ್ತದೆ ಯಾರೊಬ್ಬರೂ ಈ ವಿಷಯವನ್ನು ನೋಡಬಾರದು ನೀವು ಪುಸ್ತಕಗಳನ್ನು ಮತ್ತು ಈ ವಿಷಯವನ್ನು ನೋಡಬಾರದು ಮತ್ತು ನಂತರ ನೀವು ಕೆಲವು ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಸಮಸ್ಯೆಗೆ ಉತ್ತರವನ್ನು ಹೊಂದಿದೆಯೆಂದು ಶಿಕ್ಷಕ ತಿಳಿದಿರುತ್ತಾನೆ ಮತ್ತು ಅದಕ್ಕಾಗಿ ಕೇವಲ ಒಂದು ಸರಿಯಾದ ಉತ್ತರವಿದೆ ಆದ್ದರಿಂದ ಇದು ಹೆಚ್ಚು ಸಿಮ್ಯುಲೇಶನ್ ಪರಿಸರವಾಗಿದೆ ಈ ವಿಷಯದಲ್ಲಿ ನೀವು ಮೊದಲ ದರ್ಜೆ ವ್ಯತ್ಯಾಸ ಕೆಲವು ಚಿನ್ನದ ಪದಕ ಬೆಳ್ಳಿಯ ಪದಕವನ್ನು ಇಟ್ಟುಕೊಂಡಿದ್ದೀರಿ ತದನಂತರ ಅವರು ಹೇಳುತ್ತಾರೆ ಅವರು ಯಾಂತ್ರಿಕ ಇಂಜಿನಿಯರ್ ಆದ್ದರಿಂದ ಈ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆಯು ಮೂಲಭೂತವಾಗಿ ನಿಮ್ಮ ಪರಿಕಲ್ಪನೆಗಳನ್ನು ನಾವು ಪರೀಕ್ಷಿಸುತ್ತಿದ್ದೀರಾ ಯಾವ ಮೂಲಭೂತ ಪರಿಹಾರಗಳು ಈಗಾಗಲೇ ಲಭ್ಯವಿವೆ ಎಂಬುದರ ಕುರಿತು ನಿಮ್ಮ ಮೂಲಭೂತತೆಗಳು ನೀವು ಅದೇ ಪರಿಹಾರವನ್ನು ಪಡೆಯಬಹುದೆ ಎಂದು ನೀವು ಪರೀಕ್ಷಿಸುತ್ತಿದ್ದೀರಿ ನಾವು ಈಗ ವಿರಳವಾಗಿ ಸಮಸ್ಯೆಗಳನ್ನು ನೀಡುತ್ತೇವೆ ಇದರಲ್ಲಿ ವಿರಳವಾಗಿ ನಾವು ತೆರೆದ ಅಂತ್ಯದ ಸಮಸ್ಯೆಗಳನ್ನು ನೀಡುತ್ತೇವೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಪರಿಹಾರವಿದೆ ನಂತರ ಅದು ಕಷ್ಟವಾಗುತ್ತದೆ ನಂತರ ಯಾರಾದರೂ ಅವರು ಹೆಚ್ಚು ಅಂಕಗಳನ್ನು ಪಡೆದರು ಎಂದು ಹೇಳುವುದಿಲ್ಲ ನನಗೆ ಕಡಿಮೆ ಸಿಕ್ಕಿತು ಸಾಕಷ್ಟು ಸಮಸ್ಯೆಗಳಿವೆ ಸರಿ ಆದ್ದರಿಂದ ಈ ವಿಶ್ಲೇಷಣಾತ್ಮಕ ಗುಪ್ತಚರ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆ ಸಿದ್ಧಾಂತ ವರ್ಗ ಲ್ಯಾಬ್ ವರ್ಗ ಪರೀಕ್ಷೆ ಶ್ರೇಣಿಗಳನ್ನು ಮತ್ತು ಪದವಿ ಪ್ರಮಾಣಪತ್ರ ಸರಿಯಾಗಿದೆ ಕೃತಕ ಬುದ್ಧಿಮತ್ತೆ ನೀವು ಹೊಸ ರೀತಿಯಲ್ಲಿ ಕಲಿತದ್ದನ್ನು ಸಂಯೋಜಿಸುವ ಸಾಮರ್ಥ್ಯವಾಗಿದೆ ನಿಮ್ಮ ಕೋರ್ಸ್ನಲ್ಲಿ ಸಿಂಥೆಟಿಕ್ ಬುದ್ಧಿವಂತಿಕೆಯ ಕಲ್ಪನೆಯನ್ನು ನೀವು ಪಡೆಯುವ ಏಕೈಕ ಸ್ಥಳವು ಮೂಲಭೂತವಾಗಿ ನಿಮ್ಮ ಬಿ ಟೆಕ್ ಮತ್ತು ಎಮ್ ಟೆಕ್ನಲ್ಲಿ ನಿಮ್ಮ ಯೋಜನಾ ಕಾರ್ಯವಾಗಿದೆ ಅಲ್ಲಿ ನೀವು ಏನನ್ನಾದರೂ ಪರಿಹರಿಸಲು ನೀವು ಕಲಿತದ್ದನ್ನು ಅನ್ವಯಿಸಲು ಪ್ರಯತ್ನಿಸುತ್ತೀರಿ ಸಂಶೋಧನೆಯು ಸಿಂಥೆಟಿಕ್ ಗುಪ್ತಚರ ಹಕ್ಕುಗಳ ಬಗ್ಗೆ ನೀವು ಕಲಿತದ್ದನ್ನು ನೀವು ಬಳಸುತ್ತಿರುವಿರಿ ಟೆಕ್ ಅಥವಾ ಎಮ್ ಟೆಕ್ನಂತಹ ಕೋರ್ಸ್ ಆಧಾರಿತ ಕಾರ್ಯಕ್ರಮದಲ್ಲಿ ಆದ್ದರಿಂದ ನೀವು ಕಲಿಯುವ ಏಕೈಕ ಮಾರ್ಗವು ಯೋಜನೆ ಅಥವಾ ವಿನ್ಯಾಸ ಯೋಜನೆಯಲ್ಲಿ ಹೀಗೆ ಮಾಡುವುದು ಮತ್ತು ಸಂಶ್ಲೇಷಿತ ಬುದ್ಧಿಮತ್ತೆಯಲ್ಲಿ ನೀವು ಬೀಟ್ ದ್ರಾವಣಗಳನ್ನು ಮತ್ತು ವಿಭಿನ್ನ ಜನರಿಗೆ ವಿಭಿನ್ನ ಪರಿಹಾರಗಳನ್ನು ಪಡೆಯಬಹುದು ಅದು ಜೀವನದಲ್ಲಿ ಸಾಮಾನ್ಯವಾಗಿರುತ್ತದೆ ಜೀವನದಲ್ಲಿ ಸಾಮಾನ್ಯವಾಗಿ ವಿಭಿನ್ನ ಜನರು ತೆಗೆದುಕೊಳ್ಳುತ್ತಾರೆ ಈಗ ಈ ಉಪನ್ಯಾಸವು ಮುಗಿದ ನಂತರ 1150 ರಿಂದ 12 39o39 ಗಡಿಯಾರವನ್ನು 1 39o39 ಗಡಿಯಾರಕ್ಕೆ ಹೇಳೋಣ ನೀವು ಊಟಕ್ಕೆ ಯಾರಾದರೂ ನೇರವಾಗಿ ಹೋಗಬಹುದು ಯಾರಾದರೂ ಹಿಂತಿರುಗಬಹುದು ಲ್ಯಾಬ್ಗೆ ಯಾರಾದರೂ ಮಾಡಬಹುದು ಜೀವನವು ಸಾಧ್ಯತೆಗಳ ಗುಂಪಾಗಿದೆ ಪ್ರತಿಯೊಬ್ಬರೂ ತನ್ನದೇ ಆದ ಸರಿ ಆಯ್ಕೆ ಮಾಡಬಹುದು ನಂತರ ಈ ಎಲ್ಲ ಆಯ್ಕೆಗಳ ಸಂಚಿತ ಪರಿಣಾಮವು ನೀವು ಏನಾಗುತ್ತದೆ ಎಂಬುದ್ದನ್ನುನಿರ್ಧರಿಸುತ್ತದೆ ಆದ್ದರಿಂದ ಕೃತಕ ಬುದ್ಧಿಮತ್ತೆ ಅಂತಿಮವಾಗಿ ಪರಿಹರಿಸದ ಸ್ವಾತಂತ್ರ್ಯವನ್ನು ನೀಡುತ್ತದೆ ವಿವಿಧ ಪರಿಹಾರಗಳಿವೆ ಅದು ಸಾಮಾನ್ಯವಾಗಿ ವಿನ್ಯಾಸದಲ್ಲಿ ಏನಾಗುತ್ತದೆ ಉದಾಹರಣೆಗೆ ಶಾಖ ವಿನಿಮಯಕಾರಕದಲ್ಲಿ ನಾವು ಯಾವಾಗಲೂ ಎರಡು ರೀತಿಯ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತೇವೆ ಈಗಾಗಲೇ ಲಭ್ಯವಿರುವ ಒಂದು ಶಾಖ ವಿನಿಮಯಕಾರಕವಿದೆ ವಿಶ್ಲೇಷಣೆ ಅಥವಾ ರೇಟಿಂಗ್ ಸಮಸ್ಯೆ ಎಂದು ಕರೆಯಲ್ಪಡುವ ನೀವು ನೀವು ಕಂಡುಹಿಡಿಯಲು ಬಯಸುವ ನೀವು ವಿಶ್ಲೇಷಿಸಲು ಬಯಸುವಿರಿ ಮತ್ತು ಈ ಶಾಖ ವಿನಿಮಯಕಾರಕದಲ್ಲಿ ಎಷ್ಟು ಶಾಖವನ್ನು ವರ್ಗಾಯಿಸಬಹುದು ಎಂಬುದನ್ನು ಕಂಡುಹಿಡಿಯಿರಿ ನಂತರ ಎಲ್ಲರೂ ಒಂದೇ ಉತ್ತರವನ್ನು ಪಡೆಯುತ್ತಾರೆ ಆದರೆ ಈಗ ನಾನು 100 ಕಿಲೋವ್ಯಾಟ್ಗಳಷ್ಟು ಶಾಖವನ್ನು ವರ್ಗಾಯಿಸಲು ಹೊಂದಿವೆ ನಾನು ಶಾಖ ವಿನಿಮಯಕಾರಕದ ಪ್ರಕಾರವನ್ನು ನಿರ್ಧರಿಸುತ್ತೇನೆ ಆದರೆ ಎಷ್ಟು ಸಂಖ್ಯೆಯ ಕೊಳವೆಗಳು ಟ್ಯೂಬ್ಗಳ ಉದ್ದವು ಟ್ಯೂಬ್ನ ವ್ಯಾಸವೇನು ವಿನ್ಯಾಸದ ಸಮಸ್ಯೆ ವಿಭಿನ್ನ ಜನರು ವಿವಿಧ ಪರಿಹಾರಗಳನ್ನು ಪಡೆಯಬಹುದು ಅದು ಸರಿ ಪ್ರಾಯೋಗಿಕ ಗುಪ್ತಚರವು ತುಂಬಾ ಕಷ್ಟ ಅಸ್ತಿತ್ವದಲ್ಲಿರುವ ಜ್ಞಾನ ಮತ್ತು ಕೌಶಲ್ಯಗಳೊಂದಿಗೆ ದೈನಂದಿನ ಅಗತ್ಯಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತು ನಿಧಿಯ ಏಜೆನ್ಸಿಗಳು ವ್ಯವಸ್ಥಾಪಕರು ಸಂಪಾದಕರು ಮತ್ತು ವಿಮರ್ಶಕರಿಗೆ ನಿಮ್ಮ ಆಲೋಚನೆಗಳನ್ನು ಮಾರಾಟ ಮಾಡುವ ಸಾಮರ್ಥ್ಯ ಪ್ರಾಯೋಗಿಕ ಬುದ್ಧಿಮತ್ತೆಯನ್ನು ಎಂದಿಗೂ ಕಲಿಸಲಾಗುವುದಿಲ್ಲ ಇದು ಕಲಿಸಲು ತುಂಬಾ ಕಷ್ಟ ನೀವು ಅದನ್ನು ವರ್ಷಗಳಲ್ಲಿ ಪಡೆದುಕೊಳ್ಳಬೇಕು ಆದ್ದರಿಂದ ಪ್ರಾಯೋಗಿಕ ಗುಪ್ತಚರವು ವಿಶ್ಲೇಷಣಾತ್ಮಕ ಮತ್ತು ಕೃತಕ ಬುದ್ಧಿಮತ್ತೆಯಂತೆಯೇ ಮುಖ್ಯವಾಗಿದೆ ಆದರೆ ಬುದ್ಧಿವಂತಿಕೆಯ ಟ್ರೈರಾಜಿಕ್ ಸಿದ್ಧಾಂತವನ್ನು ನೀವು ನೋಡಿದರೆ ಮೂವರುಗಿಂತಲೂ ಹೆಚ್ಚಿನವರು ಮಾತ್ರ ನಿಮ್ಮ ಎಲ್ಲ ಜ್ಞಾನದ ಬಗ್ಗೆ ಏನು ಜ್ಞಾನವು ನಮಗೆ ಪ್ರಾಮಾಣಿಕವಾಗಿ ಹೊಸದನ್ನು ಗುರುತಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ತಕ್ಷಣವೇ ನೀವು ಸಂಶೋಧನೆಯನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ ನನಗೆ ಬಹಳಷ್ಟು ಅದ್ಭುತ ವಿಚಾರಗಳಿವೆ ಸಂಶೋಧನೆ ಪ್ರಾರಂಭಿಸೋಣ ಆ ವಿಧಾನದ ಮೂಲಭೂತ ಸಮಸ್ಯೆ ಮೊದಲಿಗೆ ಎಲ್ಲ ಕ್ಷೇತ್ರಗಳು ಈಗಾಗಲೇ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಏನು ಮಾಡಲ್ಪಟ್ಟಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ಸಾಗಿಸಲು ಉತ್ತಮವಾದ ಮಾರ್ಗವೆಂದರೆ ವೃತ್ತಾಕಾರದ ಆಕಾರದ ವಸ್ತು ಮಧ್ಯದಲ್ಲಿ ಹಬ್ ಮತ್ತು ಕಡ್ಡಿಗಳು ಮತ್ತು ನೀವು 500 ಅಥವಾ 500 ವರ್ಷ ವಯಸ್ಸಿನ ಅಥವಾ ಚಕ್ರಗಳ ವಿನ್ಯಾಸದೊಂದಿಗೆ ಹೊರಬರುತ್ತಾರೆ ನೀವು ಚಕ್ರವನ್ನು ಸರಿಯಾಗಿ ಮರುಶೋಧಿಸಬಾರದು ಆದ್ದರಿಂದ ನೀವು ಜರ್ನಲ್ಗಳಿಗೆ ಹೋದರೆ ಮಾತ್ರ ನೀವು ಪುಸ್ತಕಗಳನ್ನು ಉಲ್ಲೇಖಿಸಲು ಹೋದರೆ ಮಾತ್ರ ನೀವು ಪಠ್ಯ ಪುಸ್ತಕಗಳಿಗೆ ಹೋದರೆ ಮಾತ್ರ ಶಾಖ ವರ್ಗಾವಣೆಯಲ್ಲಿ ನೀವು ಕಳೆದ 100 ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಎಂಬುದನ್ನು ತಿಳಿಯುವಿರಿ ಏನು ಮಾಡಲಾಗಿದೆಯೆಂದು ನಿಮಗೆ ತಿಳಿದ ನಂತರ ಮಾತ್ರ ಹೊಸದನ್ನು ಮಾಡಲು ನೀವು ಸಾಧ್ಯತೆ ಇರುತ್ತದೆ ಈಗಾಗಲೇ ಏನು ಮಾಡಲ್ಪಟ್ಟಿದೆ ಎಂದು ನಿಮಗೆ ತಿಳಿಯುವುದು ಹೇಗೆ ಇದಕ್ಕಾಗಿ ಜ್ಞಾನದ ಅಗತ್ಯವಿದೆ ನೀವು ಮೂಲಭೂತ ಶಿಕ್ಷಣದ ಮೂಲಕ ಹೋಗಬೇಕಾಗುತ್ತದೆ ನಂತರ ನೀವು ಸುಧಾರಿತ ಶಿಕ್ಷಣದ ಮೂಲಕ ಹೋಗಿದ್ದೀರಿ ನಂತರ ನೀವು ಸಾಹಿತ್ಯ ಸಮೀಕ್ಷೆಯನ್ನು ಮಾಡುತ್ತೀರಿ ನಂತರ ಈಗಾಗಲೇ ಏನು ಮಾಡಲಾಗಿದೆಯೆಂದು ನೀವು ತಿಳಿದುಕೊಳ್ಳುತ್ತೀರಿ ಆದ್ದರಿಂದ ಕೆಲವು ನಮ್ರತೆ ಅಗತ್ಯ ನೀವು ಅದ್ಭುತ ವಿಚಾರಗಳನ್ನು ಹೊಂದಿರಬಹುದು ನೂರು ಜನರಿಗೆ ಸಿಕ್ಕಿದ ಅದ್ಭುತವಾದ ವಿಚಾರಗಳು ಮತ್ತು ನಂತರ ಇಪ್ಪತ್ತು ಜನರು ಪ್ರಯತ್ನಿಸಿದ್ದರು ಮತ್ತು ಅವರು ಪ್ರಕಟಿಸಬಹುದಿತ್ತು ಮತ್ತು ಇದು ಸಹ ವಿಫಲವಾಗಿದೆ ಆದ್ದರಿಂದ ಜ್ಞಾನವು ಬಹಳ ಮುಖ್ಯವಾದುದು ಏಕೆಂದರೆ ಅದು ಹೊಸದನ್ನು ಗುರುತಿಸುವ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತದೆ ಹೊಸದು ಏನೆಂದು ನೀವು ತಿಳಿದುಕೊಳ್ಳಬೇಕು ಇದು ಪ್ರಯೋಗಗಳನ್ನು ವಿನ್ಯಾಸಗೊಳಿಸಲು ನಿಮಗೆ ಕೌಶಲ್ಯಗಳನ್ನು ನೀಡುತ್ತದೆ ಹೊಸ ಉತ್ಪನ್ನಗಳನ್ನು ಸರಿಯಾಗಿ ವಿನ್ಯಾಸಗೊಳಿಸಿ ನಿಮ್ಮ ಪ್ರಯೋಗವನ್ನು ನೀವು ಹೇಗೆ ವಿನ್ಯಾಸಗೊಳಿಸುತ್ತೀರಿ ನೀವು 500 ಡಿಗ್ರಿ ಸೆಂಟಿಗ್ರೇಡ್ನ ತಾಪಮಾನವನ್ನು ಹೇಗೆ ಅಳೆಯುತ್ತೀರಿ ನಿಮಗೆ ಸಾಕಷ್ಟು ವಿಚಾರಗಳಿವೆ ನಾನು ಕ್ಲಿನಿಕ್ಗೆ ಹೋದಾಗ ತಾಪಮಾನವನ್ನು ಅಳೆಯಲು ಹೇಗೆ ನೆನಪಿದೆ ವೈದ್ಯರು ನನ್ನ ಬಾಯಿಯಲ್ಲಿ ಗಾಜಿನ ಥರ್ಮಾಮೀಟರ್ನಲ್ಲಿ ಪಾದರಸವನ್ನು ಹಾಕುತ್ತಾರೆ ಆದ್ದರಿಂದ ನೀವು ಪ್ರತಿಭಾವಂತರು ನಿಮಗೆ ಕೆಲವು ಅದ್ಭುತ ವಿಚಾರಗಳಿವೆ ಗಾಜಿನ ಥರ್ಮಾಮೀಟರ್ನಲ್ಲಿ ನೀವು ಈ ಪಾದರಸವನ್ನು ಬಳಸಿದ್ದೀರಾ 500 ಡಿಗ್ರಿಗಳಷ್ಟು ದ್ರವದ ತಾಪಮಾನವನ್ನು ಅಳೆಯಲು ಗಾಜಿನ ಥರ್ಮಾಮೀಟರ್ನಲ್ಲಿ ನಾನು ಈ ಪಾದರಸವನ್ನು ಬಳಸುತ್ತೇನೆ ನಿಮ್ಮ ತೇಜಸ್ಸು ನಿಮಗೆ ತಾಪಮಾನವನ್ನು ಅಳೆಯುವುದು ಹೇಗೆಂದು ತಿಳಿಸುವುದಿಲ್ಲ ನಿಮಗೆ ಜ್ಞಾನ ಇರಬೇಕು ನೀವು ಪ್ಲಾಟಿನಮ್ ಪ್ರತಿರೋಧ ಥರ್ಮಾಮೀಟರ್ ಅನ್ನು ಹೊಂದಿರಬೇಕು ಅಥವಾ ಅದು ಮೇಲ್ಮೈಯಿದ್ದರೆ ನೀವು ಅತಿಗೆಂಪನ್ನು ಹೊಂದಿರಬೇಕು ಆದ್ದರಿಂದ ಇತರ ಜನರು ಏನು ಮಾಡಿದ್ದಾರೆ ಎಂಬುದನ್ನು ನೀವು ತಿಳಿದಿರಬೇಕು ನಿಮಗೆ ಜ್ಞಾನ ಇರಬೇಕು ಸೃಜನಶೀಲತೆ ಒಂದಾಗಿದೆ ಆದರೆ ಜ್ಞಾನವು ತುಂಬಾ ಮುಖ್ಯವಾಗಿದೆ ನೀವು ಪ್ರಯೋಗವನ್ನು ಹೇಗೆ ವಿನ್ಯಾಸಗೊಳಿಸುತ್ತೀರಿ ನೀವು ಫ್ಲೋರೇಟ್ ಅನ್ನು ಹೇಗೆ ಅಳೆಯುತ್ತೀರಿ ಒತ್ತಡದ ಕುಸಿತವನ್ನು ನೀವು ಹೇಗೆ ಅಳೆಯುತ್ತೀರಿ ನೀವು ವಿಶೇಷ ಡ್ರಾಫ್ಟ್ ಅನ್ನು ಬಳಸಿದರೆ ನೀವು ಯು ಟ್ಯೂಬ್ ನ್ಯಾನೊಮೀಟರ್ ಅನ್ನು ಬಳಸಲಾಗುವುದಿಲ್ಲ ಗರಿಷ್ಠ ಎಚ್ ರೋ ಗ್ರಾಂ ಯಾವುದು ಆ ಗದ್ದಲವನ್ನು ಕಂಡುಹಿಡಿಯಲು ಎಷ್ಟು ಅಥವಾ ನೀವು ಏಣಿಯ ಏರಲು ಹೋಗುತ್ತೀರಿ ನೀವು ಪಾಯಿಂಟ್ ಪಡೆಯುತ್ತೀರಾ ಆದ್ದರಿಂದ ಜ್ಞಾನವು ಬಹಳ ಮುಖ್ಯವಾಗಿದೆ ನಂತರ ಪ್ರಾಯೋಗಿಕ ಫಲಿತಾಂಶಗಳನ್ನು ವಿಶ್ಲೇಷಿಸಿ ನೀವು ಹೆಚ್ಚಿನ ಪ್ರಮಾಣದ ಡೇಟಾವನ್ನು ಪಡೆಯುತ್ತಿರುವಿರಿ ಡೇಟಾ ಲಾಗರ್ ನಿಮಗೆ ಹೆಚ್ಚಿನ ಡೇಟಾವನ್ನು ನೀಡುತ್ತದೆ ಈ ಫಲಿತಾಂಶಗಳನ್ನು ನೀವು ಹೇಗೆ ವಿಶ್ಲೇಷಿಸುತ್ತೀರಿ ಶಾಖ ವರ್ಗಾವಣೆ ಗುಣಾಂಕ ಎಂದು ಕರೆಯಲ್ಪಡುವ ಏನೋ ನಸುಲ್ಟ್ ಸಂಖ್ಯೆ ಎಂದು ಕರೆಯಲ್ಪಡುತ್ತದೆ ಕಾರ್ಯಕ್ಷಮತೆಯ ಗುಣಾಂಕ ಎಂದು ಕರೆಯಲ್ಪಡುವ ಏನಾದರೂ ಇರುತ್ತದೆ ದಕ್ಷತೆ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಇದು ಜ್ಞಾನದಿಂದ ಬರುತ್ತದೆ ತದನಂತರ ನಿಮಗೆ ವೈಜ್ಞಾನಿಕ ಕಂಪ್ಯೂಟಿಂಗ್ ಮಾಡಲು ಜ್ಞಾನದ ಅಗತ್ಯವಿರುತ್ತದೆ ನಾನು ಡಿ ಚದರ 5 ಸಮೀಕರಣವನ್ನು ಡಿ ಪ್ಲಸ್ ಡಿ ಚದರ 5 ದಿಂದ ಡಿ ಶೂರೆಗೆ ಶೂನ್ಯಕ್ಕೆ ಸಮಾನವಾಗಿ ಪರಿಹರಿಸಲು ಬಯಸುತ್ತೇನೆ ಮೊದಲಿಗೆ ಇದು ಭಾಗಶಃ ಡಿಫರೆನ್ಷಿಯಲ್ ಸಮೀಕರಣವೆಂದು ತಿಳಿದುಕೊಳ್ಳಬೇಕು ಇದು ರೇಖಾತ್ಮಕವಾಗಿರುತ್ತದೆ ಇದು ದೀರ್ಘವೃತ್ತವಾಗಿರುತ್ತದೆ ಇದು ನಾಲ್ಕು ಕಡೆಗಳಲ್ಲಿ ಗಡಿ ಪರಿಸ್ಥಿತಿಗಳನ್ನು ಹಿಮ್ಮುಖಗೊಳಿಸುತ್ತದೆ ಮೂರು ರೀತಿಯ ಗಡಿ ಪರಿಸ್ಥಿತಿಗಳು ಲಭ್ಯವಿದೆ ನಂತರ ಪರಿಹರಿಸುವ ವಿವಿಧ ಮಾರ್ಗಗಳಿವೆ ನೀವು ಫೋರಿಯರ್ ಸರಣಿಯನ್ನು ಬಳಸಬಹುದು ಅಥವಾ ನೀವು ಸೀಮಿತ ವ್ಯತ್ಯಾಸವನ್ನು ಬಳಸಬಹುದು ಅಥವಾ ಸೀಮಿತವಾದ ಪರಿಮಾಣವನ್ನು ಬಳಸಬಹುದು ಅಥವಾ ಸೀಮಿತ ಅಂಶವನ್ನು ಬಳಸಬಹುದು ನೀವು ಸೂತ್ರೀಕರಣವನ್ನು ತಿಳಿದುಕೊಳ್ಳಬೇಕು ಪ್ರಕಾಶಮಾನತೆಯಿಂದ ಕೆಲವು ಮಟ್ಟಿಗೆ ಮಾತ್ರ ನೀವು ಹೋಗಬಹುದು ಉಳಿದವುಗಳೆಲ್ಲವೂ ನಿಮ್ಮ ಪ್ರತಿಭೆಯಿಂದ ಬರುತ್ತವೆ ಎಲ್ಲಾ ಪೂರಕವಾಗಿರಬೇಕು